ಶುಭ ಅಪರಾಹ್ನ ಈಗ ನಾವು ಇತರ ಪ್ರಾಜೆಕ್ಟ್ ಅಂದಾಜು ತಂತ್ರಗಳನ್ನು ಪ್ರಾರಂಭಿಸೋಣ ನಾವು ಮುಖ್ಯವಾಗಿ ಪ್ಯಾರಮೆಟ್ರಿಕ್ ಮಾದರಿಗಳ ಬಗ್ಗೆ ಪ್ರಾರಂಭಿಸುತ್ತೇವೆ ವಿಶೇಷವಾಗಿ ಆಲ್ಬ್ರೆಕ್ಟ್ ಐಎಫ್ಪಿಯುಜಿ ಫಂಕ್ಷನ್ ಪಾಯಿಂಟ್ ಮಾದರಿಯನ್ನು ಪ್ರಾರಂಭಿಸುತ್ತೇವೆ ಆದ್ದರಿಂದ ಪ್ಯಾರಮೆಟ್ರಿಕ್ ಮಾದರಿ ಯಾವುದು ಎಂದು ನೋಡೋಣ ಮತ್ತು ನಂತರ ನಾವು ಗಾತ್ರಕ್ಕಾಗಿ ಪ್ಯಾರಮೆಟ್ರಿಕ್ ಮಾದರಿಯನ್ನು ನೋಡುತ್ತೇವೆ ಆದ್ದರಿಂದ ಗಾತ್ರಕ್ಕಾಗಿ ಪ್ಯಾರಮೆಟ್ರಿಕ್ ಮಾದರಿಗೆ ಒಂದು ಪ್ರಮುಖ ಉದಾಹರಣೆಯೆಂದರೆ ಅವು ಫಂಕ್ಷನ್ ಪಾಯಿಂಟ್ಗಳಾಗಿವೆ ಅಲ್ಲಿ ಸಾಮಾನ್ಯವಾಗಿ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಕೋಡ್ನ ಸಾಲುಗಳನ್ನು ಅಂದಾಜು ಮಾಡಲು ಪಾಯಿಂಟ್ಗಳನ್ನು ಬಳಸಲಾಗುತ್ತದೆ ಫಂಕ್ಷನ್ ಪಾಯಿಂಟ್ನಿಂದ ಪ್ರಯತ್ನವನ್ನು ನೇರವಾಗಿ ಅಂದಾಜು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಬಹುದು ಮೊದಲು ನಾವು ಕೋಡ್ನ ರೇಖೆಗಳನ್ನು ಅಂದಾಜು ಮಾಡಬೇಕು ಮತ್ತು ಕೋಡ್ನ ಸಾಲುಗಳನ್ನು ಬಳಸುವುದರ ಮೂಲಕ ಈ ಪಾಯಿಂಟ್ಗಳನ್ನು ಬಳಸಿಕೊಂಡು ನಾವು ಪ್ರಯತ್ನವನ್ನು ಅಂದಾಜು ಮಾಡಬಹುದು ಆದ್ದರಿಂದ ಈ ಮಾದರಿಯು ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಇದು ಫೈಲ್ ಪ್ರಕಾರಗಳ ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇನ್ಪುಟ್ ಮತ್ತು ಔಟ್ಪುಟ್ ವಹಿವಾಟು ಪ್ರಕಾರಗಳ ಸಂಖ್ಯೆಯನ್ನು ಇನ್ಪುಟ್ ಆಗಿ ತೆಗೆದುಕೊಳ್ಳುತ್ತದೆ ಮತ್ತು ನಂತರ ಅದು ಏನನ್ನಾದರೂ ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ನಂತರ ಅದು ಸಿಸ್ಟಮ್ ಗಾತ್ರವನ್ನು ಔಟ್ಪುಟ್ ಆಗಿ ಉತ್ಪಾದಿಸುತ್ತದೆ ನಾವು ನಿನ್ನೆ ನೋಡಿದ ಎಲ್ಒಸಿ ಮಾದರಿಯಲ್ಲಿ ಹಲವು ನ್ಯೂನತೆಗಳಿವೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಈ ಫಂಕ್ಷನ್ ಪಾಯಿಂಟ್ ವಿಧಾನದಲ್ಲಿ ಈ ಸಂದರ್ಭದಲ್ಲಿ LOC ಯು ಕಾಣಿಸಿಕೊಂಡರೂ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ನಾವು ಪ್ರಯತ್ನಿಸುತ್ತೇವೆ ಈಗ ಗಾತ್ರಕ್ಕಾಗಿ ವಿಭಿನ್ನ ಪ್ಯಾರಮೆಟ್ರಿಕ್ ಮಾದರಿಗಳು ಯಾವುವು ಎಂದು ನೋಡೋಣ ಆದ್ದರಿಂದ ಮೊದಲು ನಾವು ಆಲ್ಬ್ರೆಕ್ಟ್ ಐಎಫ್ಪಿಯುಜಿ ಫಂಕ್ಷನ್ ಪಾಯಿಂಟ್ಗಳನ್ನು ನೋಡುತ್ತೇವೆ ನಂತರ ನಾವು ಸೈಮನ್ಸ್ ಮಾರ್ಕ್ II ಫಂಕ್ಷನ್ ಪಾಯಿಂಟ್ಗಳನ್ನು ನಂತರ ಕಾಸ್ಮಿಕ್ ಫಂಕ್ಷನ್ ಪಾಯಿಂಟ್ಗಳನ್ನು ಮತ್ತು ನಂತರ ಕೊಕೊಮೊ 81 ಮತ್ತು ಕೊಕೊಮೊ II ಅನ್ನು ಚರ್ಚಿಸುತ್ತೇವೆ ಆದ್ದರಿಂದ ಆ ಎಲ್ಲಾ ಪ್ಯಾರಮೆಟ್ರಿಕ್ ಮಾದರಿಗಳಲ್ಲಿ ಇಂದು ನಾವು ಈ ತರಗತಿಯಲ್ಲಿ ಆಲ್ಬ್ರೆಕ್ಟ್ ಐಎಫ್ಪಿಯುಜಿ ಫಂಕ್ಷನ್ ಪಾಯಿಂಟ್ಅನ್ನು ಚರ್ಚಿಸುತ್ತೇವೆ ಈಗ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ಅದರ ಉದ್ದೇಶ ಏನು ಪ್ರಯೋಜನಗಳು ಯಾವುವು ಮತ್ತು ಬಳಕೆಯ ವ್ಯಾಪ್ತಿ ಯಾವುವು ಎಂದು ನೋಡೋಣ ಆದ್ದರಿಂದ ಐಎಫ್ಪಿಯುಜಿ ಇದು ಇಂಟರ್ನ್ಯಾಷನಲ್ ಫಂಕ್ಷನ್ ಪಾಯಿಂಟ್ಸ್ ಬಳಕೆದಾರರ ಗುಂಪನ್ನು ಸೂಚಿಸುತ್ತದೆ ಆದ್ದರಿಂದ ಈ ಗುಂಪಿನ ಮೂಲ ಉದ್ದೇಶವೆಂದರೆ ಫಂಕ್ಷನ್ ಪಾಯಿಂಟ್ಗಳ ಬಳಕೆಯನ್ನು ಉತ್ತೇಜಿಸುವುದು ಮತ್ತು ಪ್ರೋತ್ಸಾಹಿಸುವುದು ಏಕೆಂದರೆ LOC ಹಲವಾರು ನ್ಯೂನತೆಗಳನ್ನು ಹೊಂದಿದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಈ ಗುಂಪಿನ ಮತ್ತೊಂದು ಉದ್ದೇಶವೆಂದರೆ ಸ್ಥಿರ ಮತ್ತು ನಿಖರವಾದ ಎಣಿಕೆಯ ಮಾರ್ಗಸೂಚಿಗಳನ್ನು ಅಭಿವೃದ್ಧಿಪಡಿಸುವುದು ಐಎಫ್ಪಿಯುಜಿಯಿಂದ ಹಲವಾರು ಪ್ರಯೋಜನಗಳನ್ನು ಪಡೆಯಬಹುದು ಆದ್ದರಿಂದ ಪ್ರಯೋಜನಗಳು ಇತರ ಕೌಂಟರ್ಗಳೊಂದಿಗೆ ನೆಟ್ವರ್ಕಿಂಗ್ ಆಗಿರುತ್ತದೆ ಆದ್ದರಿಂದ ನೀವು ಇತರ ಕೌಂಟರ್ಗಳೊಂದಿಗೆ ನೆಟ್ವರ್ಕಿಂಗ್ ಮಾಡಬಹುದು ಅಂತೆಯೇ ಐಎಫ್ಪಿಯುಜಿ ಎಣಿಕೆಯ ಅಭ್ಯಾಸ ಕೈಪಿಡಿಗಳು ಸಹ ಲಭ್ಯವಿದೆ ಅವು ಸಂಶೋಧನಾ ಯೋಜನೆಗಳು ಹಾಟ್ಲೈನ್ ಸುದ್ದಿ ಪತ್ರಿಕೆಗಳು ಪ್ರಮಾಣೀಕರಣ ಅಥವಾ ಈ ಐಎಫ್ಪಿಯುಜಿಯ ಇತರ ಕೆಲವು ಪ್ರಯೋಜನಗಳನ್ನು ಬೆಂಬಲಿಸುತ್ತವೆ ಬಳಕೆಯ ವ್ಯಾಪ್ತಿಯು ಸದಸ್ಯ ಕಂಪನಿಗಳಂತೆ ಎಲ್ಲಾ ಕೈಗಾರಿಕೆಗಳ ಉದ್ಯಮ ಕ್ಷೇತ್ರಗಳನ್ನು ಒಳಗೊಂಡಿರುತ್ತದೆ ಈ ಗುಂಪಿನಲ್ಲಿ 30 ದೇಶಗಳಿಂದ 1200 ಕ್ಕೂ ಹೆಚ್ಚು ಸದಸ್ಯರು ಇದ್ದಾರೆ ಈ ಗುಂಪಿನಲ್ಲಿ 30 ದೇಶಗಳಿಂದ 1200 ಕ್ಕೂ ಹೆಚ್ಚು ಸದಸ್ಯರು ಇದ್ದಾರೆ ವಾಸ್ತವವಾಗಿ ಈ ಆಲ್ಬ್ರೆಕ್ಟ್ ಐಎಫ್ಪಿಯುಜಿ ಫಂಕ್ಷನ್ ಪಾಯಿಂಟ್ ಇದು ಆಲ್ಬ್ರೆಕ್ಟ್ರಿಂದ ರಚಿಸಲ್ಪಟ್ಟಿದೆ ಆದ್ದರಿಂದ ಆಲ್ಬ್ರೆಕ್ಟ್ ಐಬಿಎಂನಲ್ಲಿ ಕೆಲಸ ಮಾಡುತ್ತಿದ್ದಾಗ ವಿಭಿನ್ನ ಪ್ರೋಗ್ರಾಮಿಂಗ್ ಭಾಷೆಗಳ ಸಾಪೇಕ್ಷ ಉತ್ಪಾದಕತೆಯನ್ನು ಅಳೆಯುವ ಅವಶ್ಯಕತೆಯಿದೆ ಎಂದು ಅವರು ಕಂಡುಕೊಂಡರು ಆದ್ದರಿಂದ ಅವರು ವಿಭಿನ್ನ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಬಳಸುತ್ತಿದ್ದರು ವಿಭಿನ್ನ ಪ್ರೋಗ್ರಾಮಿಂಗ್ ಭಾಷೆಗಳ ಸಾಪೇಕ್ಷ ಉತ್ಪಾದಕತೆಯನ್ನು ಅಳೆಯುವ ಅವಶ್ಯಕತೆಯಿದೆ ಎಂದು ಅವರು ಗಮನಿಸಿದರು ಆದ್ದರಿಂದ ಕೋಡ್ನ ಸಾಲುಗಳನ್ನು ಎಣಿಸದೆ ಅಪ್ಲಿಕೇಶನ್ನ ಗಾತ್ರವನ್ನು ಅಳೆಯುವ ವಿಧಾನವೂ ಅವನಿಗೆ ಬೇಕಾಗಿರುತ್ತದೆ ಏಕೆಂದರೆ ಕೋಡ್ನ ಎಣಿಕೆಯ ಸಾಲುಗಳು ಹಲವಾರು ನ್ಯೂನತೆಗಳನ್ನು ಹೊಂದಿವೆ ಆದ್ದರಿಂದ ಫಂಕ್ಷನ್ ಪಾಯಿಂಟ್ ವಿಶ್ಲೇಷಣೆಯನ್ನು ನಿರ್ವಹಿಸಲು ಅವರು ಐದು ನಿಯತಾಂಕಗಳನ್ನು ಗುರುತಿಸಿದ್ದಾರೆ ಮತ್ತು ಮಾಹಿತಿ ವ್ಯವಸ್ಥೆಯ ಗಾತ್ರದ ಸೂಚನೆಯನ್ನು ಪಡೆಯುವ ಸಲುವಾಗಿ ಅವರು ಪ್ರತಿಯೊಂದು ರೀತಿಯ ಕ್ರಿಯಾತ್ಮಕತೆಯ ಸಂಭವವನ್ನು ಎಣಿಸಿದ್ದಾರೆ ಆದ್ದರಿಂದ ಮಾಹಿತಿ ವ್ಯವಸ್ಥೆಯ ಗಾತ್ರವನ್ನು ಅಂದಾಜು ಮಾಡಲು ಅವರು ಮೊದಲು ಐದು ನಿಯತಾಂಕಗಳನ್ನು ಗುರುತಿಸಿದ್ದಾರೆ ಮತ್ತು ಪ್ರತಿಯೊಂದು ರೀತಿಯ ಕ್ರಿಯಾತ್ಮಕತೆಯ ಘಟನೆಗಳನ್ನು ಎಣಿಸಿದ್ದಾರೆ ಮೂಲತಃ ನಾವು ಕೊನೆಯ ತರಗತಿಯಲ್ಲಿ ಟಾಪ್ ಡೌನ್ ವಿಧಾನ ಬಾಟಮ್ ಅಪ್ ವಿಧಾನ ಇತ್ಯಾದಿಗಳಂತಹ ವಿಭಿನ್ನ ಯೋಜನೆ ಅಂದಾಜು ತಂತ್ರಗಳು ಇವುಗಳ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಈ ಆಲ್ಬ್ರೆಕ್ಟ್ ಐಎಫ್ಪಿಯುಜಿ ಫಂಕ್ಷನ್ ಪಾಯಿಂಟ್ ವಿಶ್ಲೇಷಣೆ ಟಾಪ್ ಡೌನ್ ವಿಧಾನವನ್ನು ಆಧರಿಸಿದೆ ಈಗ ಒಬ್ಬರು LOC ಅನ್ನು ಬಳಸಬಾರದು ಬದಲಿಗೆ ಇದು ಫಂಕ್ಷನ್ ಪಾಯಿಂಟ್ ಅನ್ನು ಬಳಸುತ್ತದೆ ಎಂದು IFPUG ಏಕೆ ಭಾವಿಸುತ್ತಿದೆ ಎಂದು ನೋಡೋಣ ಕೊನೆಯ ತರಗತಿಯಲ್ಲಿ ನಾವು ಈಗಾಗಲೇ LOC ನ್ಯೂನತೆಗಳನ್ನು ನೋಡಿದ್ದೇವೆ ಅಲ್ಲಿಯವರೆಗೆ ನಾವು ಮೊದಲು ನೋಡಿದ LOCಯ ನ್ಯೂನತೆಗಗಳನ್ನು ತ್ವರಿತವಾಗಿ ಪರಿಷ್ಕರಿಸೋಣ ಕೋಡ್ ನ ಸಾಲುಗಳು ಲಾಭದಾಯಕ ವಿನ್ಯಾಸಕ್ಕೆ ಪ್ರತಿಫಲವನ್ನು ನೀಡುತ್ತವೆ ಮತ್ತು ಸಂಕ್ಷಿಪ್ತ ವಿನ್ಯಾಸವನ್ನು ದಂಡಿಸುತ್ತವೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಿಮ್ಮ ವಿನ್ಯಾಸವು ಸಂಕ್ಷಿಪ್ತವಾಗಿದ್ದರೆ ಅದು ನಿಮಗೆ ದಂಡ ವಿಧಿಸುತ್ತದೆ ಕೋಡ್ನ ಸಾಲುಗಳಿಗೆ ಕೈಗಾರಿಕಾ ಗುಣಮಟ್ಟದ ಐಎಸ್ಒ ಇರುವುದಿಲ್ಲ ಆದ್ದರಿಂದ ಮತ್ತೊಂದು ನ್ಯೂನತೆಯೆಂದರೆ ಫಂಕ್ಷನ್ ಪಾಯಿಂಟ್ ಬೇರೆಡೆ ಐಎಸ್ಒ ಮಾನದಂಡಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಮತ್ತು ಕೋಡ್ನ ಸಾಲುಗಳನ್ನು ವಿಭಿನ್ನ ಪ್ಲ್ಯಾಟ್ಫಾರ್ಮ್ಗಳು ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ಅಥವಾ ವಿಭಿನ್ನ ಸಂಸ್ಥೆಗಳಿಂದ ಸಾಮಾನ್ಯೀಕರಿಸಲು ಇದನ್ನು ಬಳಸಲಾಗುವುದಿಲ್ಲ ಎಂದು ನಮಗೆ ತಿಳಿದಿದೆ ಕೆಲವು 4ಜಿಎಲ್ಗಳು ಈ ಕೋಡ್ನ ಸಾಲುಗಳನ್ನು ಬಳಸುವುದಿಲ್ಲ ಆದ್ದರಿಂದ ಕೋಡ್ನ ಸಾಲುಗಳು ಆ ಭಾಷೆಗಳಿಗೆ ಸೂಕ್ತವಾದದ್ದಲ್ಲ ಅದು ಕೋಡ್ನ ಸಾಲುಗಳನ್ನು ತಪ್ಪುದಾರಿಗೆಳೆಯಹುದು ಆದ್ದರಿಂದ ಫಂಕ್ಷನ್ ಪಾಯಿಂಟ್ ನಂತಹ ಉತ್ತಮ ಮತ್ತು ಪ್ರಮುಖವಾದುದನ್ನು ಒಬ್ಬರು ಪ್ರಯತ್ನಿಸುವುದಕ್ಕಿಂತ ಒಬ್ಬರು LOC ಅನ್ನು ಬಳಸದಿರಲು ಇದು ಕೆಲವು ಕಾರಣಗಳಾಗಿವೆ ಎಲ್ಒಸಿಯಲ್ಲಿನ ಸಮಸ್ಯೆಗಳನ್ನು ಫಂಕ್ಷನ್ ಪಾಯಿಂಟ್ಗಳು ಹೇಗೆ ಪರಿಹರಿಸುತ್ತವೆ ಫಂಕ್ಷನ್ ಪಾಯಿಂಟ್ಗಳು ಭಾಷೆಯಿಂದ ಸ್ವತಂತ್ರವಾಗಿವೆ ಎಲ್ಒಸಿ ಹೇಗಾದರೂ ಭಾಷಾ ಅವಲಂಬಿತ ಪ್ಲಾಟ್ಫಾರ್ಮ್ ಅವಲಂಬಿತವಾಗಿದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಆದರೆ ಫಂಕ್ಷನ್ ಪಾಯಿಂಟ್ಗಳು ಭಾಷೆಗಳಿಂದ ಸ್ವತಂತ್ರವಾಗಿರುತ್ತವೆ ಉಪಕರಣಗಳಿಂದ ಸ್ವತಂತ್ರವಾಗಿರುತ್ತವೆ ಅಥವಾ ಅನುಷ್ಠಾನಕ್ಕೆ ಬಳಸಲಾಗುವ ವಿಧಾನಗಳಿಂದ ಸ್ವತಂತ್ರವಾಗಿರುತ್ತವೆ ನಂತರ ಫಂಕ್ಷನ್ ಪಾಯಿಂಟ್ಗಳನ್ನು ವಿಶ್ಲೇಷಣೆ ಮತ್ತು ವಿನ್ಯಾಸದ ಆರಂಭದಲ್ಲಿ ಸಹ ಅಂದಾಜು ಮಾಡಬಹುದು ಅವಶ್ಯಕತೆ ವಿಶ್ಲೇಷಣೆ ನಿರ್ದಿಷ್ಟತೆ ಮತ್ತು ವಿನ್ಯಾಸದಂತಹ ವಿಶ್ಲೇಷಣೆಯ ವಿನ್ಯಾಸದ ಆರಂಭಿಕ ಹಂತಗಳಲ್ಲಿ LOC ಅನ್ನು ಬಳಸಲಾಗುವುದಿಲ್ಲ ಎಂದು ನಾವು ನೋಡಿದ್ದೇವೆ ಆದರೆ ಫಂಕ್ಷನ್ ಪಾಯಿಂಟ್ ಅನ್ನು ಆರಂಭಿಕ ಹಂತಗಳಲ್ಲಿ ವಿಶ್ಲೇಷಣೆ ಮತ್ತು ವಿನ್ಯಾಸದಂತಹ ಸಾಫ್ಟ್ವೇರ್ ಅಭಿವೃದ್ಧಿಯು ಯಾವ ಗಾತ್ರ ಎಂದು ಅಂದಾಜು ಮಾಡಲು ಬಳಸಬಹುದು ಆದ್ದರಿಂದ ಫಂಕ್ಷನ್ ಪಾಯಿಂಟ್ಗಳು ಬಳಕೆದಾರರ ಸಿಸ್ಟಂನ ಬಾಹ್ಯ ನೋಟವನ್ನು ಆಧರಿಸಿರುವುದರಿಂದ ಸಾಫ್ಟ್ವೇರ್ನ ಯಾವುದೇ ಸಾಮಾನ್ಯ ತಾಂತ್ರಿಕೇತರ ಬಳಕೆದಾರರು ಸಹ ಅವರು ಯಾವ ಫಂಕ್ಷನ್ ಪಾಯಿಂಟ್ಗಳನ್ನು ಅಳೆಯುತ್ತಿದ್ದಾರೆ ಎಂಬುದರ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಬಹುದು ಎಂದು ನೀವು ನೋಡುತ್ತೀರಿ ಆದ್ದರಿಂದ ಈ ಕಾರ್ಯವು ಅವರು ಬಳಕೆದಾರರು ಬಾಹ್ಯವಾಗಿ ವರ್ತಿಸುವ ರೀತಿ ಬಳಕೆದಾರರ ದೃಷ್ಟಿಕೋನವನ್ನು ಆಧರಿಸಿದೆ ಆದ್ದರಿಂದಲೇ ಸಾಫ್ಟ್ವೇರ್ನ ತಾಂತ್ರಿಕೇತರ ಬಳಕೆದಾರರು ಅಥವಾ ಯೋಜನೆಗಳು ಈ ಕಾರ್ಯ ಬಿಂದುಗಳು ಏನು ಮಾಡುತ್ತಿವೆ ಅಥವಾ ಅವುಗಳ ಅಳತೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು ಈಗ ಫಂಕ್ಷನ್ ಪಾಯಿಂಟ್ ಎಣಿಕೆಯ ಉದ್ದೇಶಗಳು ಯಾವುವು ಎಂದು ನೋಡೋಣ ಇದು ಬಳಕೆದಾರರು ವಿನಂತಿಸುವ ಮತ್ತು ಸ್ವೀಕರಿಸುವ ಕಾರ್ಯವನ್ನು ಅಳೆಯುತ್ತದೆ ಆದ್ದರಿಂದ ಇದು ಮೂಲತಃ ಬಳಕೆದಾರರ ವಿನಂತಿ ಮತ್ತು ಬಳಕೆದಾರರು ಪಡೆಯುವ ಕಾರ್ಯವನ್ನು ಅಳೆಯುತ್ತದೆ ಅಂತೆಯೇ ಇದು ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನು ಅನುಷ್ಠಾನಕ್ಕೆ ಬಳಸುವ ತಂತ್ರಜ್ಞಾನದಿಂದ ಸ್ವತಂತ್ರವಾಗಿ ಅಳೆಯುತ್ತದೆ ಇದು ನಾವು ಬಳಸಿದ ಯಾವುದೇ ತಂತ್ರಜ್ಞಾನದಿಂದ ಸ್ವತಂತ್ರವಾಗಿದೆ ಎಂದು ನಾವು ಈಗಾಗಲೇ ನಿಮಗೆ ತಿಳಿಸಿದ್ದೇವೆ ಅದಕ್ಕಾಗಿಯೇ ಇದು ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ನಿರ್ವಹಣಾ ಚಟುವಟಿಕೆಗಳ ಪ್ರಯತ್ನಗಳನ್ನು ಅಳೆಯಬಹುದು ಆದ್ದರಿಂದ ಮಾಪನ ಪ್ರಕ್ರಿಯೆಯ ಓವರ್ರ್ ಹೆಡ್ ಅನ್ನು ಕಡಿಮೆ ಮಾಡಲು ಇದು ತುಂಬಾ ಸರಳವಾಗಿದೆ ಆದ್ದರಿಂದ ಫಂಕ್ಷನ್ ಪಾಯಿಂಟ್ ಬಳಸುವ ಮೂಲಕ ನೀವು ಮಾಪನ ಪ್ರಕ್ರಿಯೆಯ ಓವರ್ರ್ ಹೆಡ್ ಅನ್ನು ಕಡಿಮೆ ಮಾಡಬಹುದು ಅದೇ ರೀತಿ ಮತ್ತೊಂದು ಉದ್ದೇಶವೆಂದರೆ ಅದು ಸ್ಥಿರವಾದ ಅಳತೆಯಂತೆ ವಿವಿಧ ಯೋಜನೆಗಳು ಮತ್ತು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ಸ್ಥಿರವಾದ ಅಳತೆಯಂತೆ ವಿವಿಧ ಯೋಜನೆಗಳು ಮತ್ತು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ನಂತರ ನಾವು ಎಣಿಕೆ ಕಾರ್ಯ ಬಿಂದುಗಳನ್ನು ಏಕೆ ಬಳಸಬೇಕು ನೀವು ಯಾವಾಗ ಕಾರ್ಯ ಬಿಂದುಗಳನ್ನು ಎಣಿಸಬೇಕು ಆದ್ದರಿಂದ ನೀವು ಈ ವಿಷಯವನ್ನು ಕೋಡಿಂಗ್ ಮಾತ್ರವಲ್ಲದೆ ಬಳಸಬಹುದು ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಆದರೆ ಕೋಡಿಂಗ್ ಪ್ರಾರಂಭವಾಗುವ ಮೊದಲು ಅಗತ್ಯ ವಿಶ್ಲೇಷಣೆ ಹಂತ ಮತ್ತು ವಿನ್ಯಾಸ ಇರಬಹುದು ಆದ್ದರಿಂದಲೇ ಸಾಫ್ಟ್ವೇರ್ ಅಭಿವೃದ್ಧಿಯ ಆರಂಭಿಕ ಹಂತಗಳಲ್ಲಿ ಇದನ್ನು ಬಳಸಿಕೊಳ್ಳಬಹುದು ಎಂದು ನಾನು ಹೇಳುತ್ತೇನೆ ಮತ್ತು ಇದನ್ನು ಬಳಸುವುದುದು ಆಗಾಗ್ಗೆ ಬದಲಾಗಬಹುದು ಆದ್ದರಿಂದ ಒಂದು ಪ್ರಾಜೆಕ್ಟ್ ಏನನ್ನು ತಲುಪಿಸುತ್ತಿದೆ ಎಂಬುದನ್ನು ನೀವು ಆದಷ್ಟು ಬೇಗನೆ ಲೆಕ್ಕ ಹಾಕಬಹುದು ಬೇಗ ಅದನ್ನು ನಿಯಂತ್ರಿಸಿದರೆ ಅದು ಉತ್ತಮ ನಿಯಂತ್ರಣದಲ್ಲಿರುತ್ತದೆ ನೀವು ಅದನ್ನು ಮೇಲ್ವಿಚಾರಣೆ ಮಾಡಬಹುದು 1 ರ ಅಡಿಯಲ್ಲಿ ಹಲವಾರು ನಿಯಮಗಳು ಮತ್ತು ಮಾರ್ಗಸೂಚಿಗಳಿವೆ ಈ ನಿಯಮಗಳು ಮತ್ತು ಮಾರ್ಗಸೂಚಿಗಳು ಅವಶ್ಯಕತೆಗಳನ್ನು ನಿಗದಿಪಡಿಸಿದ ನಂತರ ಕಾರ್ಯ ಬಿಂದುಗಳನ್ನು ಎಣಿಸಲು ಸಾಧ್ಯವಾಗಿಸುತ್ತದೆ ಆದ್ದರಿಂದ ಅವಶ್ಯಕತೆಗಳನ್ನು ಸ್ಥಗಿತಗೊಳಿಸಿದ ನಂತರ IFPUG 4 1 ರಲ್ಲಿ ಒದಗಿಸಲಾದ ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ಬಳಸಿಕೊಂಡು ನೀವು ಸುಲಭವಾಗಿ ಕಾರ್ಯ ಬಿಂದುಗಳನ್ನು ಎಣಿಸಬಹುದು ಫಂಕ್ಷನ್ ಪಾಯಿಂಟ್ಗಳಲ್ಲಿನ ಗಾತ್ರದ ಅಂದಾಜನ್ನು ಅಭಿವೃದ್ಧಿ ಚಕ್ರದಲ್ಲಿ ನಿರಂತರವಾಗಿ ಪರಿಷ್ಕರಿಸಬಹುದು ದಯವಿಟ್ಟು ನೋಡಿ ಇದು ಕೇವಲ ಒಂದು ಬಾರಿ ಮಾತ್ರ ಅಂದಾಜು ಮಾಡಲಾಗಿಲ್ಲ ಆದ್ದರಿಂದ ನೀವು ಮೊದಲು ನೀವು ಆರಂಭಿಕ ಅಂದಾಜು ಮಾಡಬೇಕು ನಂತರ ಅವುಗಳನ್ನು ನಿರಂತರವಾಗಿ ಪರಿಷ್ಕರಿಸಬಹುದು ಅಥವಾ ಅಭಿವೃದ್ಧಿ ಜೀವನಚಕ್ರದಲ್ಲಿ ನೀವು ವಿಭಿನ್ನ ಮಾಹಿತಿಯನ್ನು ಮತ್ತು ನವೀಕರಿಸಿದ ಮಾಹಿತಿಯನ್ನು ಪಡೆಯುತ್ತೀರಿ ಕಾರ್ಯ ಪ್ರಕ್ರಿಯೆಗಳು ಅಭಿವೃದ್ಧಿ ಪ್ರಕ್ರಿಯೆಯ ಉದ್ದಕ್ಕೂ ಮರುಕಳಿಸಬೇಕೆಂದು ದಯವಿಟ್ಟು ನೆನಪಿಟ್ಟುಕೊಳ್ಳಿ ಅಭಿವೃದ್ಧಿ ಪ್ರಕ್ರಿಯೆಯ ಉದ್ದಕ್ಕೂ ಅವುಗಳನ್ನು ಪರಿಷ್ಕರಿಸಬಹುದು ಆದ್ದರಿಂದ ಇದು ವ್ಯಾಪ್ತಿ ಅಥವಾ ಕ್ರೀಪ್ ಮತ್ತು ಒಡೆಯುವಿಕೆಯನ್ನು ಅಳೆಯಬಹುದು ಫಂಕ್ಷನ್ ಪಾಯಿಂಟ್ ಗಣನೆಯಲ್ಲಿ ಒಳಗೊಂಡಿರುವ ಹಂತಗಳು ಯಾವುವು ಎಂದು ನೋಡೋಣ ಆದ್ದರಿಂದ ಮೊದಲು ನೀವು ಗುರುತಿಸಬೇಕಾದ ಮೊದಲ ಹಂತದಲ್ಲಿ ಎಣಿಕೆಯ ವ್ಯಾಪ್ತಿ ಮತ್ತು ಅಪ್ಲಿಕೇಶನ್ನ ಗಡಿಯ ಈ ವ್ಯಾಪ್ತಿ ಏನು ಮತ್ತು ಮೊದಲು ಗುರುತಿಸಬೇಕಾದ ಅಪ್ಲಿಕೇಶನ್ ಗಡಿ ಯಾವುದು ಎಂಬುದನ್ನು ನೀವು ಗುರುತಿಸಬೇಕು ನಂತರ ನೀವು ಎರಡು ವಿಷಯಗಳನ್ನು ಎಣಿಸಬೇಕು ನೀವು ಡೇಟಾ ಕಾರ್ಯಗಳನ್ನು ಎಣಿಸಬೇಕು ಮತ್ತು ನೀವು ವಹಿವಾಟಿನ ಕಾರ್ಯಗಳನ್ನು ಎಣಿಸಬೇಕು ಡೇಟಾ ಕಾರ್ಯಗಳಲ್ಲಿ ಇನ್ಪುಟ್ ಡೇಟಾವನ್ನು ಔಟ್ಪುಟ್ ಡೇಟಾ ಇತ್ಯಾದಿಗಳನ್ನು ನೀವು ಎಣಿಸಬೇಕಾಗಿದೆ ಮತ್ತು ಎಣಿಕೆ ವಹಿವಾಟಿನ ಕಾರ್ಯಗಳಲ್ಲಿ ಮುಖ್ಯವಾಗಿ ಫೈಲ್ ವಹಿವಾಟುಗಳು ಯಾವುವು ಅಥವಾ ನೀವು ಇಂಟರ್ಫೇಸ್ಗಳು ಇತ್ಯಾದಿಗಳನ್ನು ನೀವು ಎಣಿಸಬೇಕಾಗಿದೆ ನಂತರ ನೀವು ಫಂಕ್ಷನ್ ಪಾಯಿಂಟ್ ಅನ್ನು ನಿರ್ಧರಿಸಬೇಕು ಮತ್ತು ಇದು ಈಗ ಸರಿಹೊಂದಿಸಲ್ಪಟ್ಟಿಲ್ಲ ನೀವು ಬೇರೆ ಯಾವುದನ್ನೂ ಪರಿಷ್ಕರಿಸಿರುವುದಿಲ್ಲ ಆದ್ದರಿಂದ ನಾವು ಪಡೆಯುತ್ತಿರುವ ಮೊದಲ ಬಾರಿಗೆ ನಾವು ಇದನ್ನು ಸರಿಹೊಂದಿಸದ ಕಾರ್ಯ ಬಿಂದು ಎಂದು ಕರೆಯುತ್ತೇವೆ ಆದ್ದರಿಂದ ಯಾವ ಎಣಿಕೆ ಡೇಟಾ ಕಾರ್ಯಗಳು ಮತ್ತು ಎಣಿಕೆ ವಹಿವಾಟು ಕಾರ್ಯಗಳನ್ನು ಬಳಸುವ ಮೂಲಕ ನೀವು ಹೊಂದಿಸದ ಫಂಕ್ಷನ್ ಪಾಯಿಂಟ್ ಎಣಿಕೆಯನ್ನು ನಿರ್ಧರಿಸಬಹುದು ತದನಂತರ ನೀವು ಲೆಕ್ಕ ಹಾಕಬೇಕು ಏಕೆಂದರೆ ನೀವು ಕಾರ್ಯ ಬಿಂದುಗಳನ್ನು ಪರಿಷ್ಕರಿಸಬೇಕಾಗಬಹುದು ಎಂದು ನಾನು ಈಗಾಗಲೇ ಹೇಳಿದ್ದೇನೆ ಆದ್ದರಿಂದ ಮೌಲ್ಯ ಹೊಂದಾಣಿಕೆ ಅಂಶ ಎಂದು ಕರೆಯಲ್ಪಡುವ ಅಂಶವನ್ನು ಬಳಸಿಕೊಂಡು ಇದನ್ನು ಹೇಗೆ ಪರಿಷ್ಕರಿಸಬಹುದು ಇದನ್ನು ಕಂಡುಹಿಡಿಯಲು ಒಂದು ಸೂತ್ರವಿದೆ ಕೆಲವು ನಿಮಿಷಗಳ ನಂತರ ನಾನು ಹೇಳುತ್ತೇನೆ ಆದ್ದರಿಂದ ನಾವು ಮೌಲ್ಯ ಹೊಂದಾಣಿಕೆ ಅಂಶವನ್ನು ನಿರ್ಧರಿಸಬೇಕು ಈಗ ಈ ಹೊಂದಿಸದ ಫಂಕ್ಷನ್ ಪಾಯಿಂಟ್ ಮತ್ತು ಇದು ಹೊಂದಾಣಿಕೆ ಮೌಲ್ಯ ಹೊಂದಾಣಿಕೆ ಅಂಶ ನಿಮಗೆ ಹೊಂದಾಣಿಕೆಯಾದ ಫಂಕ್ಷನ್ ಪಾಯಿಂಟ್ ಎಣಿಕೆಯನ್ನು ನೀಡಲು ಅವುಗಳನ್ನು ಗುಣಿಸಲಾಗುತ್ತದೆ ಆದ್ದರಿಂದ ಅವರು ಅನುಸರಿಸುವ ಫಂಕ್ಷನ್ ಪಾಯಿಂಟ್ ಕಂಪ್ಯೂಟೇಶನ್ ಹಂತಗಳು ಹೀಗಿವೆ ಫಂಕ್ಷನ್ ಪಾಯಿಂಟ್ ವಿಶ್ಲೇಷಣೆಯ ಪ್ರಮುಖ ಅಂಶಗಳು ಯಾವುವು ಎಂದು ನೋಡೋಣ ಫಂಕ್ಷನ್ ಪಾಯಿಂಟ್ ವಿಶ್ಲೇಷಣೆಯಲ್ಲಿ ಐದು ಪ್ರಮುಖ ಘಟಕಗಳು ಅಥವಾ ಬಾಹ್ಯ ಬಳಕೆಯ ಪ್ರಕಾರಗಳಿವೆ ಎಂದು ಗುರುತಿಸಲಾಗಿದೆ ಅವುಗಳು ಬಾಹ್ಯ ಒಳಹರಿವು ಬಾಹ್ಯ ಔಟ್ಪುಟ್ಗಳು ಬಾಹ್ಯ ವಿಚಾರಣೆಗಳು ತಾರ್ಕಿಕ ಆಂತರಿಕ ಫೈಲ್ಗಳು ಮತ್ತು ಬಾಹ್ಯ ಇಂಟರ್ಫೇಸ್ ಫೈಲ್ಗಳು ಆದ್ದರಿಂದ ಇವು ಫಂಕ್ಷನ್ ಪಾಯಿಂಟ್ ವಿಶ್ಲೇಷಣೆಯಲ್ಲಿ ಬಳಸಲಾಗುವ ಮೂಲ ಐದು ಘಟಕಗಳಾಗಿವೆ ಅವುಗಳನ್ನು ಆಲ್ಬ್ರೆಕ್ಟ್ ಪರಿಭಾಷೆಯಲ್ಲಿ ಕರೆಯಲಾಗುತ್ತದೆ ಅವುಗಳನ್ನು ಬಾಹ್ಯ ಬಳಕೆದಾರ ಪ್ರಕಾರಗಳು ಎಂದೂ ಕರೆಯುತ್ತಾರೆ ಈಗ ನಾವು ಹೇಳಿದ ಐದು ಘಟಕಗಳನ್ನು ನಾವು ವ್ಯಾಖ್ಯಾನಿಸುತ್ತೇವೆ ಎಂದು ನೋಡೋಣ ಅವುಗಳಿಗೆ ಸಾಮಾನ್ಯ ಅರ್ಥಗಳಿದ್ದರೂ ತ್ವರಿತವಾಗಿ ವ್ಯಾಖ್ಯಾನಿಸೋಣ ಆದ್ದರಿಂದ ನಾವು EI ಎಂದು ಕರೆಯುವ ರೀತಿಯ ಬಾಹ್ಯ ಇನ್ಪುಟ್ ಅವು ಆಂತರಿಕ ಕಂಪ್ಯೂಟರ್ ಫೈಲ್ ಗಳನ್ನು ನವೀಕರಿಸುವ ವಹಿವಾಟುಗಳನ್ನು ಪ್ರತಿನಿಧಿಸುತ್ತವೆ ಆದ್ದರಿಂದ ಇದು ಆಂತರಿಕ ಕಂಪ್ಯೂಟರ್ ಫೈಲ್ಗಳನ್ನು ನವೀಕರಿಸುತ್ತದೆ ಆದ್ದರಿಂದ ಈ ಕಾರ್ಯಗಳನ್ನು ಈ ಕಾರ್ಯಗಳನ್ನು ಬಾಹ್ಯ ಇನ್ಪುಟ್ ಪ್ರಕಾರಗಳು ಎಂದು ಕರೆಯಲಾಗುತ್ತದೆ ಮತ್ತು ಬಾಹ್ಯ ಔಟ್ಪುಟ್ ಪ್ರಕಾರಗಳು ಆಂತರಿಕ ಕಂಪ್ಯೂಟರ್ ಫೈಲ್ಗಳಿಂದ ಆಂತರಿಕ ಕಂಪ್ಯೂಟರ್ ಫೈಲ್ಗಳಿಂದ ಡೇಟಾವನ್ನು ಹೊರತೆಗೆಯುವ ಮತ್ತು ಪ್ರದರ್ಶಿಸುವ ವಹಿವಾಟುಗಳನ್ನು ಇಲ್ಲಿ ಮಾಡುತ್ತವೆ ಆದ್ದರಿಂದ ಮಾಹಿತಿಯನ್ನು ಹೊರತೆಗೆಯುವ ವಹಿವಾಟು ಆದ್ದರಿಂದ ಮೂಲತಃ ಇವು ಔಟ್ಪುಟ್ ಪ್ರಕಾರಗಳಾಗಿವೆ ಮತ್ತು ಸಾಮಾನ್ಯವಾಗಿ ಸಹಜವಾಗಿ ವಿಭಿನ್ನ ವರದಿಗಳನ್ನು ರಚಿಸುವುದನ್ನು ಒಳಗೊಂಡಿರುತ್ತದೆ ನೀವು ವರದಿಯನ್ನು ರಚಿಸುವ ಸ್ಥಳದಲ್ಲಿದ್ದರೆ ಇದು ಕಾರ್ಯದ ಔಟ್ಪುಟ್ ಪ್ರಕಾರವಾಗಿರುತ್ತದೆ ಮತ್ತು ಮುಂದಿನದು ಬಾಹ್ಯ ವಿಚಾರಣೆಯ ಪ್ರಕಾರಗಳು ಆದ್ದರಿಂದ ಇಲ್ಲಿ ಬಳಕೆದಾರರು ಮಾಹಿತಿಯನ್ನು ಒದಗಿಸುವ ಕ್ರಿಯೆಗಳನ್ನು ಪ್ರಾರಂಭಿಸುತ್ತಾರೆ ಆದರೆ ಕಂಪ್ಯೂಟರ್ ಫೈಲ್ ಗಳನ್ನು ನವೀಕರಿಸುವುದಿಲ್ಲ ಆದ್ದರಿಂದ ಬಾಹ್ಯ ಇನ್ಪುಟ್ನಲ್ಲಿ ಅವರು ಕಂಪ್ಯೂಟರ್ ಫೈಲ್ ಗಳನ್ನು ನವೀಕರಿಸುವ ವಹಿವಾಟುಗಳನ್ನು ನೀವು ನೋಡಬಹುದು ಆದರೆ ಇದು ಕೇವಲ ವಿಚಾರಣೆಯಾಗಿದೆ ಮತ್ತು ಯಾವುದೇ ನವೀಕರಣವು ಇರುವುದಿಲ್ಲ ಬಳಕೆದಾರರು ಮಾತ್ರ ಮಾಹಿತಿಯನ್ನು ಒದಗಿಸುವ ವಹಿವಾಟುಗಳನ್ನು ಪ್ರಾರಂಭಿಸುತ್ತಾರೆ ಆದರೆ ಕಂಪ್ಯೂಟರ್ ಕಡತಗಳನ್ನು ನವೀಕರಿಸುವುದಿಲ್ಲ ಸಾಮಾನ್ಯವಾಗಿ ಬಳಕೆದಾರರು ಅಗತ್ಯವಿರುವ ಮಾಹಿತಿಗೆ ವ್ಯವಸ್ಥೆಯನ್ನು ಮಾರ್ಗದರ್ಶಿಸುವ ಕೆಲವು ಡೇಟಾವನ್ನು ಬಳಕೆದಾರರು ಇನ್ಪುಟ್ ಮಾಡುತ್ತಾರೆ ಆದ್ದರಿಂದ ಇಲ್ಲಿ ಬಾಹ್ಯ ವಿಚಾರಣೆಯ ಪ್ರಕಾರಗಳಲ್ಲಿ ಬಳಕೆದಾರರು ಕೆಲವು ಡೇಟಾವನ್ನು ಇನ್ಪುಟ್ ಮಾಡುತ್ತಾರೆ ಅದು ಸಿಸ್ಟಮ್ ಅನ್ನು ಬಳಕೆದಾರರಿಗೆ ಅಗತ್ಯವಿರುವ ಮಾಹಿತಿಗೆ ಮಾರ್ಗದರ್ಶನ ಮಾಡುತ್ತದೆ ಆದ್ದರಿಂದ ಮುಂದಿನದು ಅದರ ತಾರ್ಕಿಕ ಇಂಟರ್ ಫೇಸ್ ಅಥವಾ LIF ಫೈಲ್ ಗಳು ಆದ್ದರಿಂದ ಇದು ಸಿಸ್ಟಮ್ ಅನಾಲಿಸಿಸ್ ವಿನ್ಯಾಸ ಪದಗಳಲ್ಲಿ ಸರಿಸುಮಾರು ಡೇಟಾ ಸ್ಟೋರ್ ಗೆ ಸಮನಾಗಿರುತ್ತದೆ ಆದ್ದರಿಂದ ಸಿಸ್ಟಮ್ ವಿಶ್ಲೇಷಣೆ ವಿನ್ಯಾಸ ಪದಗಳನ್ನು ಅಧ್ಯಯನ ಮಾಡಿದವರು ನೀವು ಕೆಲವು ಡೇಟಾ ಸ್ಟೋರ್ ಗಳನ್ನು ಅಧ್ಯಯನ ಮಾಡಿರಬೇಕು ಆದ್ದರಿಂದ ಇಲ್ಲಿ ಈ LIF ಇದು ಸರಿಸುಮಾರು ಡೇಟಾ ಸ್ಟೋರ್ ಗಳಿಗೆ ಸಮಾನವಾಗಿರುತ್ತದೆ ರಚಿಸಲಾಗಿದೆ ಮತ್ತು ಸಾಮಾನ್ಯವಾಗಿ ಈ ಪ್ರಕಾರಗಳನ್ನು ಗುರಿ ವ್ಯವಸ್ಥೆಯಿಂದ ರಚಿಸಲಾಗುತ್ತದೆ ಮತ್ತು ಗುರಿ ವ್ಯವಸ್ಥೆಯಿಂದ ಪ್ರವೇಶಿಸಬಹುದಾಗಿದೆ ಮತ್ತು ಇದು ಪ್ರತಿನಿಧಿಸುವ ಬಾಹ್ಯ ಇಂಟರ್ಫೇಸ್ ಫೈಲ್ ಪ್ರಕಾರಗಳು ಡೇಟಾ ಸ್ಟೋರ್ನಿಂದ ಮರುಪಡೆಯಲಾದ ಡೇಟಾವನ್ನು ಮತ್ತೊಂದು ವಿಭಿನ್ನ ಅಪ್ಲಿಕೇಶನ್ನಿಂದ ನಿಜವಾಗಿ ನಿರ್ವಹಿಸಲಾಗುತ್ತದೆ ಅದಕ್ಕಾಗಿಯೇ ಇದನ್ನು ಬಾಹ್ಯ ಇಂಟರ್ಫೇಸ್ ಫೈಲ್ ಪ್ರಕಾರಗಳು ಎಂದು ಕರೆಯಲಾಗುತ್ತದೆ ಇವುಗಳು ನಾವು ಚರ್ಚಿಸಿದ ಐದು ಫಂಕ್ಷನ್ ಪಾಯಿಂಟ್ ನಿಯತಾಂಕಗಳು ಮತ್ತು ಮೂಲತಃ ನಾವು ಚರ್ಚಿಸಿದ ಸಂಗತಿಗಳನ್ನು ಇಲ್ಲಿ ಸಂಕ್ಷೇಪಿಸಲಾಗಿದೆ ಹೆಚ್ಚಿನ ವಿವರಣೆಯನ್ನು ನೀಡಲಾಗಿದೆ ನೀವು ಅದನ್ನು ಸ್ವತಃ ನೋಡಬಹುದು ನಂತರ ನಾವು ನೀಡಿದ ವ್ಯಾಖ್ಯಾನಗಳ ಕೆಲವು ಉದಾಹರಣೆಗಳೊಂದಿಗೆ ನೋಡೋಣ ಬಾಹ್ಯ ಇನ್ಪುಟ್ ಇದು ಅಪ್ಲಿಕೇಶನ್ಗಳ ಗಡಿಯ ಹೊರಗಿನಿಂದ ಎಲ್ಲಿಂದಲೋ ಬರುವ ಡೇಟಾವನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಬಾಹ್ಯ ಇನ್ಪುಟ್ ಇದು ಉದಾಹರೆಣೆಗೆ ಕೆಲವು ಆನ್ಲೈನ್ ಪ್ರವೇಶ ಮತ್ತು ಬಾಹ್ಯ ಇನ್ಪುಟ್ ನೀಡುತ್ತಿದೆ ಮತ್ತು ನಂತರ ಈ ವಹಿವಾಟು ಏನಾಗುತ್ತದೆ ಅದು ಗ್ರಾಹಕರ ಮಾಹಿತಿಯನ್ನು ನವೀಕರಿಸುತ್ತದೆ ಮತ್ತು ನಂತರ ಗ್ರಾಹಕ ಮಾಹಿತಿ ಫೈಲ್ ಅನ್ನು ನವೀಕರಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ಈ ಬಾಹ್ಯ ಇನ್ಪುಟ್ ಇದು ಹೊರಗಿನ ಅಪ್ಲಿಕೇಶನ್ನಿಂದ ಬರುವ ಡೇಟಾವನ್ನು ಗಡಿಯಿಂದ ಪ್ರಕ್ರಿಯೆಗೊಳಿಸುತ್ತದೆ ಅದು ಡೇಟಾವನ್ನು ನವೀಕರಿಸುತ್ತದೆ ಮತ್ತು ಬಾಹ್ಯ ಔಟ್ಪುಟ್ನಲ್ಲಿ ಇದು ಅಪ್ಲಿಕೇಶನ್ನ ಗಡಿಯ ಹೊರಗೆ ಕಳುಹಿಸಲಾದ ಡೇಟಾವನ್ನು ಉತ್ಪಾದಿಸುತ್ತದೆ ಬಾಹ್ಯ ಇನ್ಪುಟ್ನಲ್ಲಿ ಹೊರಗಿನ ಅಪ್ಲಿಕೇಶನ್ ಗಡಿಯಿಂದ ಡೇಟಾ ಇಲ್ಲಿ ಬರುತ್ತಿದೆ ಆದರೆ ಬಾಹ್ಯ ಔಟ್ಪುಟ್ನಲ್ಲಿ ಡೇಟಾವನ್ನು ಅಪ್ಲಿಕೇಶನ್ ಗಡಿಯ ಹೊರಗೆ ಕಳುಹಿಸಲಾಗುತ್ತದೆ ದಯವಿಟ್ಟು ಇದು ಗ್ರಾಹಕ ಮಾಹಿತಿ ಮಾಹಿತಿ ಫೈಲ್ ಎಂದು ಹೇಳುವದನ್ನು ನೀವು ಇಲ್ಲಿ ನೋಡುತ್ತೀರಿ ಮತ್ತು ನಂತರ ಗ್ರಾಹಕರ ಮಾಹಿತಿ ಯಾವ ವರ್ಗದಲ್ಲಿದೆ ಎಂಬ ಪ್ರಕ್ರಿಯೆ ಇರುತ್ತದೆ ಇದು ಸಾರಾಂಶ ವರ್ಗದಂತಹ ಮಾಹಿತಿಯನ್ನು ಹೊರಗಿನವರಿಗೆ ಅಂತಿಮ ಔಟ್ಪುಟ್ನ ಅಂತಿಮ ಬಳಕೆದಾರರಿಗೆ ಕಳುಹಿಸುತ್ತದೆ ಆದ್ದರಿಂದಲೇ ಇವು ಬಾಹ್ಯ ಉತ್ಪಾದನೆಯ ಉದಾಹರಣೆಯಾಗಿದೆ ವಿಚಾರಣೆಯ ಬಗ್ಗೆ ಏನು ಆದ್ದರಿಂದ ಬಾಹ್ಯ ವಿಚಾರಣೆಯಲ್ಲಿ ಡೇಟಾ ಮರುಪಡೆಯುವಿಕೆಗೆ ಕಾರಣವಾಗುವ ಒಂದು ಔಟ್ಪುಟ್ ಆಗಿದೆ ಫಲಿತಾಂಶಗಳು ಯಾವುದೇ ವ್ಯುತ್ಪನ್ನ ಡೇಟಾವನ್ನು ಹೊಂದಿಲ್ಲ ಆದ್ದರಿಂದ ಇಲ್ಲಿ ನೀವು ಬೇರೆ ಯಾವುದನ್ನು ನವೀಕರಿಸಲು ಸಾಧ್ಯವಿಲ್ಲ ಅದು ಕೆಲವು ಡೇಟಾವನ್ನು ಮರುಪಡೆಯಲು ಕಾರಣವಾಗುವ ಕೆಲವು ಡೇಟಾವನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಇಲ್ಲಿ ಈ ಫಲಿತಾಂಶವು ಯಾವುದೇ ಪಡೆಯಲಾಗಿರುವ ಡೇಟಾವನ್ನು ಒಳಗೊಂಡಿರಬಾರದು ಆದ್ದರಿಂದ ಇಲ್ಲಿ ಅಂತಿಮ ಬಳಕೆದಾರರು ಕೆಲವು ಪ್ರಶ್ನೆ ವಿಚಾರಣೆಯನ್ನು ಕೇಳುತ್ತಾರೆ ಮತ್ತು ಗ್ರಾಹಕರ ಮಾಹಿತಿಯ ವಿವರಗಳನ್ನು ಪಡೆಯುವ ಈ ವಿಚಾರಣೆಯು ಏನಾಗಿರಬಹುದು ನಂತರ ಇವು ಗ್ರಾಹಕ ಮಾಹಿತಿ ಪ್ರದರ್ಶನದಂತಹ ಸುಲಭ ಪ್ರಕ್ರಿಯೆಯಾಗಿದೆ ಇದು ಗ್ರಾಹಕರ ಮಾಹಿತಿ ಫೈಲ್ನಿಂದ ಡೇಟಾವನ್ನು ಪಡೆಯುತ್ತಿದೆ ಮತ್ತು ಡೇಟಾವನ್ನು ಪಡೆದ ನಂತರ ಅದು ಅಂತಿಮ ಬಳಕೆದಾರರಿಗೆ ರವಾನಿಸುತ್ತಿದೆ ಆದ್ದರಿಂದಲೇ ಇದು ಬಾಹ್ಯ ವಿಚಾರಣೆಯ ಉದಾಹರಣೆಯಾಗಿದೆ ಮುಂದಿನದು ಆಂತರಿಕ ತರ್ಕ ಕಡತದ ವ್ಯಾಖ್ಯಾನ ಆದ್ದರಿಂದ ಆಂತರಿಕ ತರ್ಕ ಫೈಲ್ ತಾರ್ಕಿಕವಾಗಿ ಸಂಬಂಧಿಸಿದ ಡೇಟಾದ ಬಳಕೆದಾರ ಗುರುತಿಸಬಹುದಾದ ಗುಂಪಾಗಿದೆ ಆದ್ದರಿಂದ ಮೂಲತಃ ಇದು ತಾರ್ಕಿಕವಾಗಿ ಸಂಬಂಧಿಸಿದ ಡೇಟಾದ ಒಂದು ಗುಂಪಾಗಿದ್ದು ಅದನ್ನು ಅಪ್ಲಿಕೇಶನ್ನ ಗಡಿಯೊಳಗೆ ನಿರ್ವಹಿಸಲಾಗುತ್ತದೆ ದಯವಿಟ್ಟು ನೆನಪಿಡಿ ಇದು ಬಾಹ್ಯವಲ್ಲ ಇದನ್ನು ನೀವು ನೋಡಿದಂತೆ ಅಪ್ಲಿಕೇಶನ್ನ ಗಡಿಯೊಳಗೆ ನಿರ್ವಹಿಸಲಾಗುತ್ತದೆ ಅಂತಿಮ ಬಳಕೆದಾರರು ಕೆಲವು ಗ್ರಾಹಕರ ಮಾಹಿತಿಯನ್ನು ಕಳುಹಿಸುತ್ತಾರೆ ನಂತರ ಈ ಪ್ರಕ್ರಿಯೆಯು ಗ್ರಾಹಕರ ಮಾಹಿತಿಯನ್ನು ಪಡೆಯುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಅದು ಗ್ರಾಹಕ ಮಾಹಿತಿ ಫೈಲ್ನಲ್ಲಿ ಗ್ರಾಹಕ ಮಾಹಿತಿಯನ್ನು ನವೀಕರಿಸುತ್ತದೆ ಆದ್ದರಿಂದ ಗ್ರಾಹಕರ ಮಾಹಿತಿ ಫೈಲ್ ಅನ್ನು ಆಂತರಿಕ ತಾರ್ಕಿಕ ಫೈಲ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಕೊನೆಯದು ಬಾಹ್ಯ ಇಂಟರ್ಫೇಸ್ ಫೈಲ್ ಆಗಿದೆ ಆದ್ದರಿಂದ ಇದು ಬಳಕೆದಾರರಿಂದ ಗುರುತಿಸಬಹುದಾದ ಡೇಟಾದ ಗುಂಪಾಗಿದ್ದು ಇದು ಅಪ್ಲಿಕೇಶನ್ನಿಂದ ಉಲ್ಲೇಖಿಸಲ್ಪಟ್ಟಿದೆ ಆದ್ದರಿಂದ ಮೂಲತಃ ಇದು ಅಪ್ಲಿಕೇಶನ್ನಿಂದ ಉಲ್ಲೇಖಿಸಲ್ಪಟ್ಟ ಡೇಟಾದ ಒಂದು ಗುಂಪು ಆದರೆ ಇದನ್ನು ಮತ್ತೊಂದು ಅಪ್ಲಿಕೇಶನ್ನ ಗಡಿಯೊಳಗೆ ನಿರ್ವಹಿಸಲಾಗುತ್ತದೆ ಅದು ಆಂತರಿಕವಾಗಿಲ್ಲ ಅದನ್ನು ಮತ್ತೊಂದು ಅಪ್ಲಿಕೇಶನ್ನ ಗಡಿಯೊಳಗೆ ನಿರ್ವಹಿಸಲಾಗುತ್ತದೆ ಅದಕ್ಕಾಗಿಯೇ ಹೆಸರು ಬಾಹ್ಯ ಇಂಟರ್ಫೇಸ್ ಫೈಲ್ ಆಗಿದೆ ಅಪ್ಲಿಕೇಶನ್ನ ಗಡಿಯೊಳಗೆ ಏನಾಗುತ್ತಿದೆ ಎಂದು ನಾವು ಈಗಾಗಲೇ ಆಂತರಿಕವಾಗಿ ನೋಡಿದ್ದೇವೆ ಅದಕ್ಕಾಗಿಯೇ ಇದು ಆಂತರಿಕ ತಾರ್ಕಿಕ ಫೈಲ್ ಆಗಿದೆ ಆದರೆ ಇಲ್ಲಿ ನೀವು ಈ ಫೈಲ್ ಅನ್ನು ಅದರ ಗಡಿಯ ಹೊರಗೆ ನೋಡಬಹುದು ಆದ್ದರಿಂದಲೇ ಇದನ್ನು ಮತ್ತೊಂದು ಅಪ್ಲಿಕೇಶನ್ನ ಗಡಿಯೊಳಗೆ ನಿರ್ವಹಿಸಲಾಗುತ್ತದೆ ಇದು ಪ್ರಸ್ತುತ ಅಪ್ಲಿಕೇಶನ್ನ ಗಡಿಯ ಹೊರಗಿದೆ ಅಂದರೆ ಅದು ಎಲ್ಲೋ ಹೊರಗಿದೆ ಅದಕ್ಕಾಗಿಯೇ ಹೆಸರು ಬಾಹ್ಯ ಇಂಟರ್ಫೇಸ್ ಫೈಲ್ ಆಗಿದೆ ಉದಾಹರಣೆಗೆ ಇಲ್ಲಿ ಅಂತಿಮ ಬಳಕೆದಾರರು ಜಿಪ್ ಕೋಡ್ ಅನ್ನು ಮೌಲ್ಯೀಕರಿಸುವಂತಹದನ್ನು ನವೀಕರಿಸುತ್ತಾರೆ ಮತ್ತು ಜಿಪ್ ಕೋಡ್ ಅನ್ನು ಬೇರೆಲ್ಲಿಯಾದರೂ ಜಿಪ್ ಕೋಡ್ ಟೇಬಲ್ನಲ್ಲಿ ಸಂಗ್ರಹಿಸಲಾಗಿದೆ ಆದ್ದರಿಂದ ಊರ್ಜಿತಗೊಳಿಸುವಿಕೆಗಾಗಿ ಸಂದೇಶವು ಇಲ್ಲಿಂದ ಹೋಗಿ ಇಲ್ಲಿಗೆ ಬರಬೇಕು ಮತ್ತು ನಂತರ ಅದು ಗ್ರಾಹಕರ ಮಾಹಿತಿ ಫೈಲ್ ಅನ್ನು ನವೀಕರಿಸುತ್ತದೆ ಆದ್ದರಿಂದ ಇಲ್ಲಿ ಜಿಪ್ ಕೋಡ್ ಟೇಬಲ್ ಬಾಹ್ಯ ಇಂಟರ್ಫೇಸ್ ಫೈಲ್ನಲ್ಲಿ ಪ್ರತಿನಿಧಿಸುತ್ತದೆ ಈಗ ನಾವು ಖರೀದಿ ಆದೇಶವನ್ನು ಇರಿಸಲು ಬಯಸುವ ಸಣ್ಣ ಉದಾಹರಣೆಯನ್ನು ತ್ವರಿತವಾಗಿ ತೆಗೆದುಕೊಳ್ಳೋಣ ಮತ್ತು ಇನ್ಪುಟ್ ಡೇಟಾ ವಸ್ತುಗಳು ದಿನಾಂಕ ಸರಬರಾಜುದಾರ ಸಂಖ್ಯೆ ಉತ್ಪನ್ನ ಕೋಡ್ ಅಗತ್ಯವಿರುವ ಪ್ರಮಾಣ ಅಗತ್ಯವಿರುವ ದಿನಾಂಕ ಇತ್ಯಾದಿಗಳಾಗಿರುತ್ತವೆ ಔಟ್ಪುಟ್ ಡೇಟಾ ವಸ್ತುಗಳು ಖರೀದಿ ಸಂಖ್ಯೆಯಾಗಿದೆ ಇದನ್ನು ಸಿಸ್ಟಮ್ನಿಂದ ಉತ್ಪಾದಿಸಲಾಗುತ್ತದೆ ಉಲ್ಲೇಖಿಸಲಾದ ಘಟಕಗಳು ಈ ಪ್ರಕಾರಗಳು ಉತ್ಪನ್ನ ಖರೀದಿ ಆದೇಶ ಸರಬರಾಜುದಾರ ಖರೀದಿ ಆದೇಶ ಐಟಂ ಇತ್ಯಾದಿಗಳಂತಹ ಘಟಕಗಳನ್ನು ಉಲ್ಲೇಖಿಸಲಾಗುತ್ತದೆ ಈಗ ನಾವು ವ್ಯವಸ್ಥೆಯ ಗಾತ್ರವನ್ನು ಅಂದಾಜು ಮಾಡಲು ಬಯಸುತ್ತೇವೆ ಅದನ್ನು ಹೇಗೆ ಮಾಡಬಹುದೆಂದು ನೋಡೋಣ ಆದ್ದರಿಂದ ಸಿಸ್ಟಮ್ ಗಾತ್ರವನ್ನು ಲೆಕ್ಕಾಚಾರ ಮಾಡಲು ನೀವು ಏನು ಮಾಡಬೇಕೆಂಬುದನ್ನು ನೀವು ಮಾಡಬೇಕಾಗಿರುತ್ತದೆ ಪ್ರತಿ ಕಾರ್ಯದ ಎಣಿಕೆಗೆ ಮೊದಲು ಇನ್ಪುಟ್ ಡೇಟಾ ಐಟಂಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅದು n i ಆಗಿರುತ್ತದೆ ನಂತರ ಔಟ್ಪುಟ್ ಡೇಟಾ ಐಟಂಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅದು n o ಆಗಿರುತ್ತದೆ ನಂತರ ಓದಿದ ಅಥವಾ ನವೀಕರಿಸಿದ ಘಟಕಗಳ ಸಂಖ್ಯೆ n e ಆಗಿರುತ್ತದೆ ತದನಂತರ ಎಲ್ಲರಿಗೂ ಫಂಕ್ಷನ್ ಎಣಿಕೆ ಕಂಡುಹಿಡಿದ ನಂತರ ಪ್ರತಿ ಫಂಕ್ಷನ್ ಎಣಿಕೆಗೆ ಇವುಗಳನ್ನು ಕಂಡುಹಿಡಿದ ನಂತರ ಫಂಕ್ಷನ್ ಎಣಿಕೆ ಕಂಡುಕೊಂಡ ನಂತರ ನೀವು ಇಡೀ ಸಿಸ್ಟಮ್ಗೆ ಇವುಗಳನ್ನು ಸೇರಿಸಬೇಕಾಗಿದೆ ಇದು ನಿಮಗೆ ಇನ್ಪುಟ್ ಡೇಟಾ ಐಟಂಗಳ ಸಂಖ್ಯೆ N i ಅನ್ನು ನೀಡುತ್ತದೆ ಇಡೀ ಸಿಸ್ಟಮ್ ಗಾಗಿ ಔಟ್ಪುಟ್ ಡೇಟಾ ಐಟಂಗಳ ಸಂಖ್ಯೆ N o ಅನ್ನು ನೀಡುತ್ತದೆ ಮತ್ತು ಇಡೀ ಸಿಸ್ಟಮ್ ಗಾಗಿ N e ಎಂದು ಓದಿದ ಅಥವಾ ನವೀಕರಿಸಿದ ಘಟಕಗಳ ಸಂಖ್ಯೆಯನ್ನು ನೀಡುತ್ತದೆ ನೀವು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಂಡರೆ ಇವುಗಳು ಅವಶ್ಯಕತೆಗಳಿರುವ ಮಾದರಿ ಉದಾಹರಣೆಯಾಗಿದೆ ಆದ್ದರಿಂದ ಈ ಅವಶ್ಯಕತೆಗಳಿಗಾಗಿ ಇವು ಕ್ರಿಯಾತ್ಮಕತೆಗಳಾಗಿವೆ ಆದ್ದರಿಂದ A 1 ಗಾಗಿ 10 ಒಳಹರಿವುಗಳಿವೆ A 1 ಗಾಗಿ 2 ಔಟ್ಪುಟ್ಗಳಿವೆ ಮತ್ತು A2 ಅಸ್ತಿತ್ವದ ಪ್ರವೇಶಗಳು 4 ಇದೆ ಈ ರೀತಿಯಾಗಿ 12 ಅವಶ್ಯಕತೆಗಳು ಒಳಹರಿವುಗಳನ್ನು ಕಂಡುಹಿಡಿಯುತ್ತವೆ ಎಲ್ಲಾ 12 ಅವಶ್ಯಕತೆಗಳು ಔಟ್ಪುಟ್ಗಳನ್ನು ಕಂಡುಹಿಡಿಯುತ್ತವೆ ಎಲ್ಲಾ 12 ಅವಶ್ಯಕತೆಗಳು ನಂತರ ಅಸ್ತಿತ್ವವು ಎಣಿಕೆಗಳನ್ನು ಪ್ರವೇಶಿಸಿದೆ ಎಂದು ಕಂಡುಹಿಡಿಯಲಾಗಿದೆ ಮತ್ತು ಎಲ್ಲಾ ಘಟಕವನ್ನು ಪ್ರವೇಶಿಸಲಾಗಿದೆ ನಂತರ ನೀವು ಏನು ಮಾಡುತ್ತೀರಿ ಇವೆಲ್ಲವೂ ಸಣ್ಣ ತುದಿಗಳಾಗಿವೆ ಇವುಗಳೆಲ್ಲವೂ ನಾವು ಸಣ್ಣ n ನೊಂದಿಗೆ ಪ್ರತಿನಿಧಿಸುವ ಪ್ರತಿಯೊಂದು ಕಾರ್ಯ ಎಣಿಕೆಗಾಗಿ ನಾವು ನೋಡಬಹುದು ಮತ್ತು ಇಡೀ ವ್ಯವಸ್ಥೆಗೆ ಇದು ಬಂಡವಾಳ N ನೊಂದಿಗೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಬಂಡವಾಳ N i ಈ ಎಣಿಕೆಗಳ ಸಾರಾಂಶ 120 ಎಂದು ನೀವು ನೋಡಬಹುದು ಮತ್ತು ಅದೇ ರೀತಿ N o ಆಗಿರುವ ಇಡೀ ವ್ಯವಸ್ಥೆಯ ಉತ್ಪನ್ನಗಳ ಸಂಖ್ಯೆ 120 ಕ್ಕೆ ಸಮಾನವಾಗಿರುತ್ತದೆ ಅದೇ ರೀತಿ ಇಡೀ ಸಿಸ್ಟಮ್ಗೆ ಪ್ರವೇಶಿಸಲಾದ ಘಟಕಗಳ ಸಂಖ್ಯೆಯು 60 ಕ್ಕೆ ಸಮನಾಗಿರುವ ಈ ಎಣಿಕೆಗಳ ಮೊತ್ತವಾಗಿರುತ್ತದೆ ಆದ್ದರಿಂದ ಈ ರೀತಿಯಾಗಿ ನಾವು ಇನ್ಪುಟ್ಗಳು ಔಟ್ಪುಟ್ಗಳು ಅಸ್ತಿತ್ವವನ್ನು ಪ್ರವೇಶಿಸಿದರೆ ಅದು ಸಂಪೂರ್ಣ ಅಪ್ಲಿಕೇಶನ್ ಗಾತ್ರಕ್ಕೆ ಸರಿಸುಮಾರು ಏನೆಂದು ಈ ರೀತಿಯಾಗಿ ಕಂಡುಹಿಡಿಯಬಹುದು ಈಗ ಆಲ್ಬ್ರೆಕ್ಟ್ ವಿಭಿನ್ನ ಅನ್ವಯಿಕೆಗಳಿಗೆ ಫಂಕ್ಷನ್ ಪಾಯಿಂಟ್ ಅನ್ನು ಕಂಡುಹಿಡಿಯಲು ಪ್ರಸ್ತಾಪಿಸಿದ ಸೂತ್ರವನ್ನುನೋಡೋಣ ಯುಎಫ್ಪಿ ∑ನಿರ್ದಿಷ್ಟ ಪ್ರಕಾರದ ಅಂಶಗಳ ಸಂಖ್ಯೆ X ತೂಕ UFP ∑ X ಆದ್ದರಿಂದ ಅವರು ನಿಜವಾಗಿಯೂ ಬಾಹ್ಯ ಬಳಕೆದಾರ ಪ್ರಕಾರಗಳನ್ನು ವಿಭಿನ್ನ ವರ್ಗಗಳಾಗಿ ವರ್ಗೀಕರಿಸಿದ್ದಾರೆ ಉದಾಹರಣೆಗೆ ಬಾಹ್ಯ ಬಳಕೆದಾರ ಪ್ರಕಾರಗಳ ಮೊತ್ತವು ಕಡಿಮೆ ಸಂಕೀರ್ಣವಾಗಿರಬಹುದು ಅವುಗಳಲ್ಲಿ ಕೆಲವು ಮಧ್ಯಮ ಸಂಕೀರ್ಣ ಮತ್ತು ಅವುಗಳಲ್ಲಿ ಕೆಲವು ಹೆಚ್ಚು ಸಂಕೀರ್ಣವಾಗಿವೆ ಅಂತೆಯೇ ಅವರು ಕೆಲವು ತೂಕವನ್ನು ಮತ್ತು ಸಂಕೀರ್ಣತೆಯನ್ನು ಅವಲಂಬಿಸಿ ಈ ಬಾಹ್ಯ ಬಳಕೆದಾರ ಪ್ರಕಾರಗಳಿಗಾಗಿ ಕೆಲವು ಗುಣಕಗಳನ್ನು ಪ್ರಸ್ತಾಪಿಸಿದ್ದಾರೆ ಆದ್ದರಿಂದ ಬಾಹ್ಯ ಇನ್ಪುಟ್ನಂತೆ ಇದು ಕಡಿಮೆ ಸಂಕೀರ್ಣ ಅಥವಾ ಕಡಿಮೆ ಸಂಕೀರ್ಣವಾದ ಅಪ್ಲಿಕೇಶನ್ ಆಗಿದ್ದರೆ ಅದು 3 ಆಗಿದೆ ಮಧ್ಯಮ ಸಂಕೀರ್ಣ ಅಪ್ಲಿಕೇಶನ್ಗಾಗಿ EI 4 ಕ್ಕೆ ಸಮಾನವಾಗಿರುತ್ತದೆ ಹೆಚ್ಚಿನ ಸಂಕೀರ್ಣ ಅನ್ವಯಕ್ಕೆ EI ಮೌಲ್ಯವು 6 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ರೀತಿಯಾಗಿ ಅವರು ವಿಭಿನ್ನ ಬಾಹ್ಯ ಬಳಕೆದಾರ ಪ್ರಕಾರಗಳಿಗಾಗಿ ಎಲ್ಲೋ ಕೆಲವು ಗುಣಾಕಾರಗಳನ್ನು ಪ್ರಸ್ತಾಪಿಸಿದ್ದಾರೆ ಇದನ್ನು ಆಲ್ಬ್ರೆಕ್ಟ್ ಎಂದು ಕರೆಯಲಾಗುತ್ತದೆ ಇವುಗಳನ್ನು ಆಲ್ಬ್ರೆಕ್ಟ್ ಸಂಕೀರ್ಣತೆಯ ಮಲ್ಟಿಪ್ಲೈಯರ್ಗಳು ಎಂದು ಕರೆಯಲಾಗುತ್ತದೆ ಈ ಮಲ್ಟಿಪ್ಲೈಯರ್ಗಳನ್ನು ನಾನು ಈ ಕಾರ್ಯ ಬಿಂದುಗಳ ಲೆಕ್ಕಾಚಾರದಲ್ಲಿ ಬಳಸುತ್ತೇನೆ ಕಾಗುಣಿತ ಪರಿಶೀಲನೆಗಾಗಿ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲು ನೀವು ಬಯಸಿದ್ದನ್ನು ನೀವು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ನಾವು ಶೀಘ್ರವಾಗಿ ತೆಗೆದುಕೊಳ್ಳೋಣ ಕಾಗುಣಿತ ಪರೀಕ್ಷಕವು ಡಾಕ್ಯುಮೆಂಟ್ ಫೈಲ್ ಮತ್ತು ಮತ್ತು ಐಚ್ಛಿಕ ವೈಯಕ್ತಿಕ ಡೈರೆಕ್ಟರಿ ಫೈಲ್ ಅನ್ನು ಇನ್ಪುಟ್ ಆಗಿ ಸ್ವೀಕರಿಸುತ್ತದೆ ನಂತರ ಕಾಗುಣಿತ ಪರೀಕ್ಷಕ ಇದು ಈ ಎರಡೂ ಫೈಲ್ಗಳಲ್ಲಿ ವಿಷಯವಲ್ಲದ ಎಲ್ಲಾ ಪದಗಳನ್ನು ಪಟ್ಟಿ ಮಾಡುತ್ತದೆ ಸಂಸ್ಕರಿಸಿದ ಪದಗಳ ಸಂಖ್ಯೆಯನ್ನು ಬಳಕೆದಾರರು ಪ್ರಶ್ನಿಸಬಹುದು ಸಂಸ್ಕರಿಸಿದ ಪದಗಳ ಸಂಖ್ಯೆ ಮತ್ತು ಪ್ರಕ್ರಿಯೆಯ ಸಮಯದಲ್ಲಿ ಯಾವುದೇ ಹಂತದಲ್ಲಿ ಕಂಡುಬರುವ ಕಾಗುಣಿತ ದೋಷಗಳ ಸಂಖ್ಯೆಯನ್ನು ಬಳಕೆದಾರರು ಪ್ರಶ್ನಿಸಬಹುದು ಆದ್ದರಿಂದ ನೀವು ಡೇಟಾ ಹರಿವಿನ ರೇಖಾಚಿತ್ರವನ್ನು ಹೊಂದಿದ್ದರೆ ನೀವು ಸೆಳೆಯಲು ಸಾಧ್ಯವಾದರೆ ಇದಕ್ಕಾಗಿ ನೀವು ಸುಲಭವಾಗಿ ಡೇಟಾ ಹರಿವಿನ ರೇಖಾಚಿತ್ರ ಅಥವಾ ಸಂದರ್ಭ ರೇಖಾಚಿತ್ರವನ್ನು ಸೆಳೆಯಬಹುದು ಅಲ್ಲಿ ಬಳಕೆದಾರರು ಈ ಮಾಹಿತಿಯನ್ನು ಪ್ರಕ್ರಿಯೆಗೆ ಕಳುಹಿಸಬಹುದು ಎಂದು ನೀವು ನೋಡಬಹುದು ಮತ್ತು ಪ್ರಕ್ರಿಯೆಯು ಕೆಲವು ಪ್ರಕ್ರಿಯೆಗಳನ್ನು ಮಾಡಬಹುದು ಈ ಕಾಗುಣಿತ ಪರೀಕ್ಷಕವು ಕೆಲವು ಸಂಸ್ಕರಣೆಯನ್ನು ಮಾಡಬಹುದು ಮತ್ತು ಈ ಉತ್ಪನ್ನಗಳನ್ನು ನೀಡಬಹುದು ಮತ್ತು ಈಗ ನಾವು ಕಾರ್ಯ ಬಿಂದುವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಅದನ್ನು ಹೇಗೆ ಮಾಡಬಹುದು ನೀವು ಇದನ್ನು ನೋಡಿದರೆ 2 ಒಳಹರಿವುಗಳನ್ನು ನೋಡಬಹುದು 2 ಒಳಹರಿವುಗಳು ಯಾವುವು ಎಂದರೆ ಡಾಕ್ಯುಮೆಂಟ್ ಫೈಲ್ ಮತ್ತು ಐಚ್ಛಿಕ ವೈಯಕ್ತಿಕ ಡೈರೆಕ್ಟರಿಯಲ್ಲಿ ಪ್ರೋಗ್ರಾಂನ ಉದಾಹರಣೆ 2ರಲ್ಲಿ ನೋಡಿದ ಒಳಹರಿವುಗಳು ಆದ್ದರಿಂದ ಇವುಗಳು 2 ಬಳಕೆದಾರರ ಒಳಹರಿವಿನ ಡಾಕ್ಯುಮೆಂಟ್ ಫೈಲ್ ಹೆಸರು ಮತ್ತು ವೈಯಕ್ತಿಕ ನಿಘಂಟು ಹೆಸರು ಎಂದು ನಾನು ತೋರಿಸಿದ ಎರಡು ಇನ್ಪುಟ್ಗಳಾಗಿವೆ ಮತ್ತು ಅವು ಸರಾಸರಿ ಸಂಕೀರ್ಣ ಅಥವಾ ಮಧ್ಯಮ ಸಂಕೀರ್ಣವೆಂದು ರೇಟ್ ಆಗಿರಬಹುದು 3 ಬಳಕೆದಾರ ಔಟ್ಪುಟ್ಗಳಿವೆ ಅವು ಯಾವುವು ಎಂದರೆ ದೋಷ ಅಥವಾ ವರದಿ ಪದಗಳ ಎಣಿಕೆ ಮತ್ತು ತಪ್ಪಾಗಿ ಬರೆಯಲಾದ ದೋಷ ಎಣಿಕೆ ಇವುಗಳನ್ನು ಸರಾಸರಿ ಸಂಕೀರ್ಣತೆ ಅಥವಾ ಮಧ್ಯಮ ಸಂಕೀರ್ಣತೆ ಎಂದು ಪರಿಗಣಿಸಲಾಗುತ್ತದೆ ಬಳಕೆದಾರರು ಎರಡು ವಿಷಯಗಳನ್ನು ವಿನಂತಿಸುತ್ತಾರೆ 2 ಪ್ರಶ್ನೆಗಳನ್ನು ವಿನಂತಿಸುತ್ತಾರೆ ಆ 2 ಪ್ರಶ್ನೆಗಳು ಯಾವುವು ಸಂಸ್ಕರಿಸಿದ ಪದಗಳ ಸಂಖ್ಯೆ ಮತ್ತು ಕಾಗುಣಿತ ದೋಷಗಳ ಸಂಖ್ಯೆ ಅವುಗಳನ್ನು ಪ್ರಶ್ನೆಗಳಾಗಿ ಮಾಡಬಹುದು ಆದ್ದರಿಂದ ಅವುಗಳನ್ನು ಸರಾಸರಿ ಎಂದು ಪರಿಗಣಿಸಬಹುದು ಆದ್ದರಿಂದ ಅದು 2 ಬಳಕೆದಾರರ ಪ್ರಶ್ನೆಗಳು ಅಥವಾ 2 ಬಳಕೆದಾರರ ವಿನಂತಿಯಾಗಿದೆ 1 ಆಂತರಿಕ ತಾರ್ಕಿಕ ಫೈಲ್ ಇದೆ ಅದು ನಿಘಂಟು ಅಲ್ಲಿ ಸಂಗ್ರಹವಾಗಿರುವ ಎಲ್ಲವು ಮತ್ತು 2 ಬಾಹ್ಯ ಫೈಲ್ಗಳಿವೆ ಅವು ಯಾವುವು ಎಂದರೆ ಡಾಕ್ಯುಮೆಂಟ್ ಫೈಲ್ ಮತ್ತು ವೈಯಕ್ತಿಕ ಸರಾಸರಿಯ ನಿಘಂಟು ಸಮಸ್ಯೆಯಲ್ಲಿ ವಿವರಿಸಿರುವ ವಿಷಯಗಳನ್ನು ನೋಡಿ ಮತ್ತು ಅವುಗಳನ್ನು ರೇಖಾಚಿತ್ರದಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಎಂದು ನಿರೂಪಿಸಲಾಗಿದೆ ಮತ್ತು ನೀವು ರೇಖಾಚಿತ್ರವನ್ನು ಸ್ವತಃ ನೋಡಬಹುದು ಈಗ ಫಂಕ್ಷನ್ ಪಾಯಿಂಟ್ ಅನ್ನು ಕಂಡುಹಿಡಿಯುವುದು ನಮ್ಮ ಉದ್ದೇಶ ಆದ್ದರಿಂದ ಈ ಆಲ್ಬ್ರೆಕ್ಟ್ ಒಂದು ಸೂತ್ರವನ್ನು ಪ್ರಸ್ತಾಪಿಸಿದೆ ಮತ್ತು ಈ ಸೂತ್ರದ ಪ್ರಕಾರ ಈ ಸೂತ್ರವು ಎಲ್ಲಿರಬೇಕು ಎಂದು ನೋಡೋಣ ಆದ್ದರಿಂದ ಈಗ ಸೂತ್ರವನ್ನುನೋಡೋಣ ಯುಎಫ್ಪಿ ಇನ್ಪುಟ್ಗಳು 4 p ಟ್ಪುಟ್ಗಳು 5 ವಿಚಾರಣೆಗಳು 4 ಫೈಲ್ಗಳು 10 ಇಂಟರ್ಫೇಸ್ಗಳು 7 UFP inputs4 outputs5 inquiries4 files10 interfaces7 ಆದ್ದರಿಂದ ನೀವು ಬಳಸಬಹುದಾದ ಸೂತ್ರವಿದೆ ಆದ್ದರಿಂದ UFP ಯನ್ನು ಈ ರೀತಿಯಾಗಿ ಲೆಕ್ಕಹಾಕಬಹುದು ಈ ನಿಯತಾಂಕದ ಸಾರಾಂಶವು ನೀವು ತೆಗೆದುಕೊಳ್ಳುತ್ತಿರುವ ಯಾವುದೇ ತೂಕ ಮತ್ತು ಅದರೊಳಗೆ ಇರುತ್ತದೆ ಆದ್ದರಿಂದ ನೀವು ಈ ನಿಯತಾಂಕವನ್ನು ತೆಗೆದುಕೊಳ್ಳಬೇಕು ಮತ್ತು ನಂತರ ಅಲ್ಲಿನ ತೂಕವು ಗುಣಿಸಲ್ಪಡುತ್ತದೆ ಇಲ್ಲಿಗೆ ಹೋಗಿ ಸಂಕಲನವನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ನಾವು ಅದನ್ನು ಇಲ್ಲಿ ನೋಡಬಹುದಾದರೆ UFP ಯನ್ನು ಇಲ್ಲಿ ನಿಯತಾಂಕಗಳು ಯಾವುವು ಎಂದು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಈಗ ನಾವು ಯುಎಫ್ಪಿಯ ಸಂಖ್ಯೆಯನ್ನು ನೋಡಬಹುದು ಇದು ಇನ್ಪುಟ್ಗಳ ಸಂಖ್ಯೆ ಇಂಟು 4 ಪ್ಲಸ್ ಔಟ್ಪುಟ್ಗಳ ಸಂಖ್ಯೆ 5 ವಿಚಾರಣೆಗಳ ಸಂಖ್ಯೆ 4 ಫೈಲ್ಗಳ ಸಂಖ್ಯೆ 10 10 ಇಂಟರ್ಫೇಸ್ಗಳ ಸಂಖ್ಯೆ 7 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ನಂತರ ಏನು ನಡೆಯುತ್ತಿದೆ ಆದ್ದರಿಂದ ಇಲ್ಲಿ ಮೂಲತಃ ಇವು ತೂಕಗಳಾಗಿವೆ 4 5 ಮತ್ತು 4 10 ಇವುಗಳು ತೂಕಗಳು ಈ ತೂಕವನ್ನು ಸರಾಸರಿ ಯೋಜನೆಗೆ ಆಯ್ಕೆಮಾಡಲಾಗುತ್ತದೆ ಏಕೆಂದರೆ ಎಲ್ಲಾ ನಿಯತಾಂಕಗಳನ್ನು ಟೈಪ್ ಸರಾಸರಿ ಎಂದು ನೋಡಿ ಆದ್ದರಿಂದ ಇವುಗಳು ಸರಾಸರಿ ಮೌಲ್ಯಗಳನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ನಂತರ ನೀವು ಅವುಗಳನ್ನು ಗುಣಿಸಿ ಮತ್ತು ಅವು ಸಂಕಲನವನ್ನು ತೆಗೆದುಕೊಳ್ಳುತ್ತವೆ ಆದ್ದರಿಂದ ಅಂತಿಮವಾಗಿ ನೀವು UFP 55 ಆಗಲಿದೆ ಎಂದು ಗಮನಿಸುತ್ತಿದ್ದೀರಿ ಆದ್ದರಿಂದ ಇದು ಹೊಂದಿಸದ ಕಾರ್ಯ ಬಿಂದು ಆದ್ದರಿಂದ ಈ ಹೊಂದಾಣಿಕೆಯಾಗದ ಫಂಕ್ಷನ್ ಪಾಯಿಂಟ್ನ ನಂತರ ನಾವು ಇದನ್ನು ಆರಂಭಿಕ ಮೌಲ್ಯವಾಗಿ ಹೊಂದಿದ್ದೇವೆ ನಂತರ ಅದನ್ನು ಪರಿಷ್ಕರಿಸಬಹುದು ಈಗ ಇದನ್ನು ಹೇಗೆ ಪರಿಷ್ಕರಿಸಬಹುದು ಎಂದು ನೋಡೋಣ ಆದ್ದರಿಂದ ಆಲ್ಬ್ರೆಕ್ಟ್ 14 ಸಾಮಾನ್ಯ ವ್ಯವಸ್ಥೆಯ ಗುಣಲಕ್ಷಣಗಳನ್ನು ಪ್ರಸ್ತಾಪಿಸಿದ್ದಾರೆ ಇವುಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ಮತ್ತು ವಿಎಎಫ್ ಎಂದು ಕರೆಯಲ್ಪಡುವ ಮೌಲ್ಯ ಹೊಂದಾಣಿಕೆ ಅಂಶವನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುತ್ತದೆ ಅಥವಾ ಕೆಲವೊಮ್ಮೆ ಇದನ್ನು ಟಿಸಿಎಫ್ ತಾಂತ್ರಿಕವಾಗಿ ತಾಂತ್ರಿಕ ಸಂಕೀರ್ಣ ಅಂಶಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ದತ್ತಾಂಶ ಸಂವಹನ ವಿತರಿಸಿದ ದತ್ತಾಂಶ ಸಂಸ್ಕರಣೆ ಇತ್ಯಾದಿ ಗಳಂತಹ ಸಾಮಾನ್ಯ ಸಿಸ್ಟಮ್ ಗುಣಲಕ್ಷಣಗಳು ಇವುಗಳಾಗಿವೆ ಮತ್ತು ಅಂತಿಮ ಲೆಕ್ಕಾಚಾರವು ನಾವು ಈಗಾಗಲೇ ಈ ಸೂತ್ರವನ್ನು ಬಳಸಿದ ಹೊಂದಾಣಿಕೆಯಾಗದ ಕಾರ್ಯ ಬಿಂದುವನ್ನು ಕಂಡುಹಿಡಿಯುವುದರ ಮೇಲೆ ಆಧಾರಿತವಾಗಿದೆ ನಂತರ ಇದು ಯಾವ ಮೌಲ್ಯ ಹೊಂದಾಣಿಕೆ ಅಂಶವಾಗಿದೆ ಎಂಬುದನ್ನು ಕಂಡುಹಿಡಿಯಬೇಕು ಆದ್ದರಿಂದ ಮೌಲ್ಯ ಹೊಂದಾಣಿಕೆ ಅಂಶವನ್ನು ಲೆಕ್ಕಾಚಾರ ಮಾಡಲು ಒಂದು ಸೂತ್ರವಿದೆ ಇದನ್ನು ಈ ರೀತಿ ನೀಡಲಾಗಿದೆ ವಿಎಎಫ್ ಟಿಡಿಐ 0 01 0 65 VAF TDI 0 65 ಆದ್ದರಿಂದ ಇವುಗಳು 14 ನಿಯತಾಂಕಗಳಾಗಿರುವುದರಿಂದ ಅವರಿಗೆ 0 ರಿಂದ 5 ರ ವ್ಯಾಪ್ತಿಯಲ್ಲಿ ಕೆಲವು ಮೌಲ್ಯಗಳನ್ನು ನೀಡಲಾಗುತ್ತದೆ ಈ ಮೌಲ್ಯಗಳನ್ನು ಪ್ರಭಾವದ ಮಟ್ಟ ಅಥವಾ ಡಿಐ ಎಂದು ಕರೆಯಲಾಗುತ್ತದೆ ಅಲ್ಲಿ 0 ಪ್ರತಿನಿಧಿಸುವುದಿಲ್ಲ ಅಥವಾ ಪ್ರಭಾವವಿಲ್ಲ ಒಂದು ಪ್ರಾಸಂಗಿಕ ಪ್ರಭಾವ ಮತ್ತು 5 ನಿಯತಾಂಕದ ಈ ಬಲವಾದ ಪ್ರಭಾವವಾಗಿದೆ ಆದ್ದರಿಂದ ಇಲ್ಲಿ ಅವರು VAF ನ ಮೌಲ್ಯವನ್ನು ಹೇಗೆ ಲೆಕ್ಕ ಹಾಕಬೇಕು ಎಂಬುದನ್ನು ಇಲ್ಲಿ ಬರೆಯಲಾಗಿದೆ DI ನ ಮೌಲ್ಯವನ್ನು ನಿರ್ಧರಿಸಲು ನಾವು ಪ್ರತಿ 14 ಸಾಮಾನ್ಯ ವ್ಯವಸ್ಥೆಯ ಗುಣಲಕ್ಷಣಗಳನ್ನು 0 ರಿಂದ 5 ರ ಪ್ರಮಾಣದಲ್ಲಿ ಪ್ರಭಾವದ ಮಟ್ಟವನ್ನು ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಆದ್ದರಿಂದ ನಾವು ಎಲ್ಲಾ 14 ಸಾಮಾನ್ಯ ವ್ಯವಸ್ಥೆಗಳಿಗೆ ಎಲ್ಲಾ ಮಟ್ಟದ ಪ್ರಭಾವವನ್ನು ಸೇರಿಸಬೇಕಾಗಿದೆ ಇದು TDI ಗೆ ಒಟ್ಟು ಪ್ರಭಾವವನ್ನು ನೀಡುತ್ತದೆ ಮೌಲ್ಯ ಹೊಂದಾಣಿಕೆ ಅಂಶ ಅಥವಾ ಸಂಕೀರ್ಣತೆಯ ಅಂಶವಾದ ವಿಎಎಫ್ನ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಈ ಸೂತ್ರದಲ್ಲಿ TDI ಮೌಲ್ಯವನ್ನು ಸೇರಿಸಬೇಕಾಗಿದೆ ನಾವು ಕಾರ್ಯ ಬಿಂದುವಿನ ಮೌಲ್ಯವನ್ನು ಪರಿಷ್ಕರಿಸಲು ಬಯಸುತ್ತೇವೆ ವಿಎಎಫ್ ಟಿಡಿಐ ಇಂಟು 0 65 ಕ್ಕೆ ಸಮನಾಗಿರುತ್ತದೆ ಈ ಆಲ್ಬ್ರೆಕ್ಟ್ ಈಗಾಗಲೇ ತನ್ನ ಸಂಶೋಧನೆಯಿಂದ ಕಂಡುಹಿಡಿದಿದ್ದಾನೆ ಆದ್ದರಿಂದ ಈ ವಿಎಎಫ್ ಅಥವಾ ಈ ಟಿಸಿಎಫ್ ಇದು ಅಭಿವೃದ್ಧಿ ಪ್ರಯತ್ನದ ಮೇಲೆ ಅನುಗುಣವಾದ ನಿಯತಾಂಕದ ಒಟ್ಟಾರೆ ಪ್ರಭಾವವನ್ನು ವ್ಯಕ್ತಪಡಿಸುತ್ತದೆ ಆದ್ದರಿಂದ ಇದು ಮಾಡಬೇಕಾದ ವಿಧಾನವಾಗಿದೆ ಈಗ 14 ಸಾಮಾನ್ಯ ಸಿಸ್ಟಮ್ ಗುಣಲಕ್ಷಣಗಳು ಇದ್ದಲ್ಲಿ ಅದೇ ಉದಾಹರಣೆಯು ಮುಂದುವರಿಯುತ್ತದೆ ಎಂದು ನೋಡುತ್ತೇವೆ ಮತ್ತು ಈ ಮೌಲ್ಯಗಳು ಬಹುತೇಕ ಸರಾಸರಿ ಎಂದು ಭಾವಿಸೋಣ ಅದು 3 ಏಕೆಂದರೆ 0 ರಿಂದ 5 ರ ನಡುವಿನ ಮೌಲ್ಯವಾಗಿದೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಇದು 3 ಎಂದು ಭಾವಿಸೋಣ ನಂತರ ನೀವು ಹೇಗೆ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ವಿಎಎಫ್ ಸೂತ್ರವನ್ನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಅಲ್ಲಿ ಟಿಡಿಐ ಅನ್ನು ಹೇಗೆ ಲೆಕ್ಕಹಾಕಲಾಗುವುದು ಎಂದು 1 ಕ್ಕಾಗಿ ಪ್ರಭಾವದ ಮಟ್ಟದಲ್ಲಿನ ಮೌಲ್ಯವು 3 ಮತ್ತು 14 ನಿಯತಾಂಕಗಳು ಆದ್ದರಿಂದ 3 ಇಂಟು 14 ಆದ್ದರಿಂದ ಅದು 42 ಆಗಿರುತ್ತದೆ ಆದ್ದರಿಂದ ಟಿಡಿಐ ಅನ್ನು 0 01 ಆಗಿ ಎಷ್ಟು ಶೂನ್ಯ ಬಿಂದು ನೋಡುತ್ತದೆ ಎಂಬುದಕ್ಕೆ ಮೌಲ್ಯ ಹೊಂದಾಣಿಕೆ ಅಂಶವು 42 ಆಗಿರುತ್ತದೆ ಆದ್ದರಿಂದ ಇದು 42 ಇಂಟು 0 01 ಪ್ಲಸ್ ಸ್ಥಿರವಾದ 0 65 ಆಗಿದೆ ಮತ್ತು ಇದು 1 07 ಆಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ಸರಿಹೊಂದಿಸಿದ ಫಂಕ್ಷನ್ ಪಾಯಿಂಟ್ ಅನ್ನು ಈ ಕೆಳಗಿನಂತೆ ಲೆಕ್ಕಹಾಕಬಹುದು ಎಫ್ಪಿ ಯುಎಫ್ಪಿ ವಿಎಎಫ್ FPUFP VAF ನೀವು ಹೊಂದಿಸದ ಫಂಕ್ಷನ್ ಪಾಯಿಂಟ್ ಅನ್ನು ಮೌಲ್ಯ ಹೊಂದಾಣಿಕೆ ಅಂಶದೊಂದಿಗೆ ಗುಣಿಸಬೇಕು ಆದ್ದರಿಂದ ಇವುಗಳ ನಂತರ ನೀವು ಆ 58 85 ಅನ್ನು ಪಡೆಯುತ್ತೀರಿ ಆದ್ದರಿಂದ ಕೊಟ್ಟಿರುವ ಯಾವ ಕಾಗುಣಿತ ಪರೀಕ್ಷಕ ಅಪ್ಲಿಕೇಶನ್ಗೆ ಇದು ಹೊಂದಾಣಿಕೆಯಾಗದ ಕಾರ್ಯ ಬಿಂದುವಾಗಿದೆ ಈಗ ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆ ನಿಯತಾಂಕಕ್ಕೆ ಅದು ಯಾವ ಮಟ್ಟದಲ್ಲಿ ಪ್ರಭಾವ ಬೀರುತ್ತದೆ ಎಂಬುದನ್ನು ನಾನು ಆರಿಸಿದ್ದೇನೆ ಅದು 3 ಇದು ಏಕರೂಪದ್ದಾಗಿರುತ್ತದೆ ಆದರೆ ವಿಭಿನ್ನ ಡಿಐಗಳೊಂದಿಗಿನ 14 ಸಾಮಾನ್ಯ ವ್ಯವಸ್ಥೆಯ ಕಷ್ಟವಾದ ಏನಾದರೂ 3 ಏನಾದರೂ 0 ಏನಾದರೂ 4 ಮತ್ತು ಏನಾದರೂ 5 ಗುಣಲಕ್ಷಣಗಳಿದ್ದರೆ ಆದ್ದರಿಂದ ಇದು 0 ರಿಂದ 5 ರ ನಡುವೆ ಇರುತ್ತದೆ ಆದ್ದರಿಂದ ಒಟ್ಟು ಪ್ರಭಾವದ ಮಟ್ಟವು ಇವುಗಳ ಸಂಕಲನವಾಗಿದೆ ಇದು 36 ಆಗಿದೆ ಮತ್ತು ಈಗ ಈ ಮೌಲ್ಯ ಹೊಂದಾಣಿಕೆ ಅಂಶವು 36 ಆಗಿರುತ್ತದೆ ಎಂದು ಹೇಳಬಹುದು ಅದು ಮೇಲಿನ ಸೂತ್ರದಲ್ಲಿ 1 01 ಕ್ಕೆ ಏರಿಕೆಯಾಗುತ್ತದೆ ಮತ್ತು ವಿಎಎಫ್ ಅನ್ನು ಲೆಕ್ಕಹಾಕಿದ ನಂತರ ಹೊಂದಾಣಿಕೆಯ ಕಾರ್ಯ ಬಿಂದುವಿನ ಹೊಂದಾಣಿಕೆಯ ಕಾರ್ಯವನ್ನು ನೀವು ಸುಲಭವಾಗಿ ಲೆಕ್ಕ ಹಾಕಬಹುದು ಅದು ಮೌಲ್ಯ ಹೊಂದಾಣಿಕೆ ಅಂಶಕ್ಕೆ ಯುಎಫ್ಪಿ ಹೊಂದಿಸದ ಫಂಕ್ಷನ್ ಪಾಯಿಂಟ್ನ ಗುಣಾಕಾರವಾಗಿರುತ್ತದೆ ಆದ್ದರಿಂದ ಇದು 55 55 ಬರುತ್ತದೆ ಆದ್ದರಿಂದ ಇದರಲ್ಲಿ ನೀವು ಜಿಎಸ್ಸಿ ಜನರಲ್ ಸಿಸ್ಟಮ್ ಗುಣಲಕ್ಷಣಗಳ ಮೌಲ್ಯಗಳು ಒಂದೇ ಆಗಿರುವ ಎರಡು ಪ್ರಕರಣಗಳನ್ನು ತೆಗೆದುಕೊಂಡಿದ್ದೀರಿ ಮತ್ತೊಂದು ಸಂದರ್ಭದಲ್ಲಿ ಸಾಮಾನ್ಯ ಸಿಸ್ಟಮ್ ಗುಣಲಕ್ಷಣಗಳ ಮೌಲ್ಯವು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಹೊಂದಾಣಿಕೆಯ ಕಾರ್ಯ ಬಿಂದುಗಳನ್ನು ಹೇಗೆ ಕಂಡುಹಿಡಿಯುವುದು ಆದ್ದರಿಂದ ಮತ್ತೊಂದು ಉದಾಹರಣೆಯಿದೆ ಒಂದು ಸಣ್ಣ ಉದಾಹರಣೆ ಇದನ್ನು ನೀವೇ ಸ್ವತಃ ನೋಡಬಹುದು ಆ ಉದಾಹರಣೆಯನ್ನು ಓದುವುದರಿಂದ ನೀವು ಎಷ್ಟು ಇನ್ಪುಟ್ಗಳಿವೆ ಎಂದು ಕ೦ಡುಹಿಡಿಯಬಹುದು ಮತ್ತು ಇಲ್ಲಿ ನಾನು ತೆಗೆದುಕೊಂಡ ಎರಡು ಇನ್ಪುಟ್ಗಳಿವೆ ಒಂದು ಮಧ್ಯಮ ಇನ್ನೊಂದು ಹೆಚ್ಚು ಮತ್ತು ಮಧ್ಯಮ ಸಂಕೀರ್ಣತೆಯ ಒಂದು ಔಟ್ಪುಟ್ ಮಧ್ಯಮ ಸಂಕೀರ್ಣತೆಯ ಒಂದು ಆಂತರಿಕ ಫೈಲ್ ಮತ್ತು ಸರಳವಾದ ಒಂದು ಸರಳ ಇಂಟರ್ಫೇಸ್ ಫೈಲ್ ಇದೆ ಆದ್ದರಿಂದ ಆ ಎಲ್ಲ ವಿಷಯಗಳನ್ನು ಸೇರಿಸಬೇಕು ಆದ್ದರಿಂದ ಒಟ್ಟು ಯುಎಫ್ಪಿ 30 ಎಫ್ಪಿಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಹಿಂದಿನ ಯೋಜನೆಗಳು ನೀವು ಈಗಾಗಲೇ ಇದೇ ರೀತಿಯ ಯೋಜನೆಗಳನ್ನು ಅಭಿವೃದ್ಧಿಪಡಿಸಿದ್ದರೆ ಮತ್ತು ಹಿಂದಿನ ಯೋಜನೆಗಳು ಒಂದು ದಿನಕ್ಕೆ 5 ಫಂಕ್ಷನ್ ಪಾಯಿಂಟ್ ಗಳನ್ನು ವಿತರಿಸಿದ್ದರೆ ನೀವು 6 ದಿನಗಳನ್ನು 30 ಬೈ 5 ಎಂದು ತೆಗೆದುಕೊಳ್ಳಬೇಕು ಎಂದು ನೀವು ಸುಲಭವಾಗಿ ಲೆಕ್ಕ ಹಾಕಬಹುದು ಈ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ನೀವು 6 ದಿನಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಇತರ ವ್ಯಾಯಾಮಗಳನ್ನು ನೀಡಲಾಗುತ್ತದೆ ಇದರಿಂದ ನೀವು ಅಭ್ಯಾಸ ಮಾಡಬಹುದು ಪ್ರತಿ ವ್ಯಾಯಾಮಕ್ಕೂ ಸರಿಹೊಂದಿಸದ ಕಾರ್ಯ ಬಿಂದು ಯಾವುದು ಎಂದು ಕಂಡುಹಿಡಿಯಿರಿ ನಂತರ ವಿಎಎಫ್ಗಳು ಯಾವುವು ಆ ಎಲ್ಲಾ ವಿಷಯಗಳನ್ನು ಗುಣಿಸಿ ನಂತರ ನೀವು ಆಲ್ಬ್ರೆಕ್ಟ್ ಫಂಕ್ಷನ್ ಪಾಯಿಂಟ್ ವಿಧಾನವನ್ನು ಬಳಸಿಕೊಂಡು ಒಟ್ಟು ಫಂಕ್ಷನ್ ಪಾಯಿಂಟ್ ಪಡೆಯಬಹುದು ಆದ್ದರಿಂದ ಅಂತಿಮವಾಗಿ ಇಲ್ಲಿ ನಾವು ಆಲ್ಬ್ರೆಕ್ಟ್ ಐಎಫ್ಪಿಯುಜಿ ಫಂಕ್ಷನ್ ಪಾಯಿಂಟ್ ವಿಶ್ಲೇಷಣೆಯನ್ನು ಚರ್ಚಿಸಿದ್ದೇವೆ ಇದಕ್ಕೆ ಸಂಬಂಧಿಸಿದ ಕೆಲವು ಉದಾಹರಣೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಮತ್ತು ಮುಂದಿನ ತರಗತಿಯಲ್ಲಿ ಇದಕ್ಕಾಗಿ ನಾನು ಇನ್ನೂ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇನೆ ನಂತರ ನಾವು ಎಫ್ಪಿ ಎಣಿಕೆಯನ್ನು ಲೆಕ್ಕಾಚಾರ ಮಾಡಲು ಈ ಹಂತಗಳನ್ನು ಚರ್ಚಿಸಬೇಕಾಗಿದೆ ನಂತರ ನಾವು ಫಂಕ್ಷನ್ ಪಾಯಿಂಟ್ ವಿಭಿನ್ನ ನಿಯತಾಂಕಗಳನ್ನು ನಾನು ಹೇಳಿದ ನಿಯತಾಂಕಗಳನ್ನು ಸಹ ಪ್ರಸ್ತುತಪಡಿಸಿದ್ದೇವೆ ಮತ್ತು ನಂತರ ನಾವು ಕೆಲವು ಸೂಕ್ತ ಉದಾಹರಣೆಗಳೊಂದಿಗೆ ಐಎಫ್ಪಿಯುಜಿ ಫಂಕ್ಷನ್ ಪಾಯಿಂಟ್ ಎಣಿಕೆಯನ್ನು ವಿವರಿಸಿದ್ದೇವೆ ಇದನ್ನು ಪರಿಶೀಲಿಸಲು ನಾವು ಉದ್ದಕ್ಕೂ ಹೊಂದಬಹುದು ಅದಕ್ಕಾಗಿ ನಾವು ಮುಖ್ಯವಾಗಿ ಈ ಎರಡು ಪುಸ್ತಕಗಳ ಪರಿಕಲ್ಪನೆಗಳನ್ನು ತೆಗೆದುಕೊಂಡಿದ್ದೇವೆ ತುಂಬ ಧನ್ಯವಾದಗಳು